ಈಗ ಇಂಡಕ್ಷನ್ ಮೋಟಾರ್ ನ ತತ್ವದ ಬಗ್ಗೆ ಕಲಿಯಲಾಗುವುದು ತ್ರೀ ಫೇಸ್ ಇಂಡಕ್ಷನ್ ಮೋಟರ್ ನ ಕಾರ್ಯಾಚರಣೆಯು ಫ್ಯಾರಡೆಯ Law ಮತ್ತು ಕಂಡಕ್ಟರ್ ಮೇಲೆ ಲೊರೆಂಟ್ಜ್ ಬಲದ ಅನ್ವಯವನ್ನು ಆಧರಿಸಿದೆ L ಉದ್ದಇರುವ ಕಂಡಕ್ಟರ್ ಗೆ ನಾನು ಎರಡೂ ಬದಿಗಳಲ್ಲಿ ಏಣಿಯನ್ನು ಮಾಡಿದ್ದೇನೆ ಇದರಿಂದ ಎರಡು ಬಾರ್ ಗಳು ಸಂಪರ್ಕಗೊಂಡಿವೆ ಅಂತಹ ಸಂದರ್ಭದಲ್ಲಿ ಎಲ್ಲಾ ಸಾಮಗ್ರಿಗಳು ವಸ್ತುಗಳು ವಿದ್ಯುತ್ ಪ್ರವಾಹವನ್ನು ನಡೆಸುತ್ತವೆ ನಡೆಸುತ್ತಿವೆ ಈಗ ಈ ವಾಹಕದ ಮೇಲ್ಭಾಗದಲ್ಲಿ ಶಾಶ್ವತ ಕಾಂತವನ್ನು ಇರಿಸಲಾಗುತ್ತದೆ ಈಗ ಇದು A ಮತ್ತು ಅದು B ವಾಹಕ ಉದ್ದವು L ಆಗಿದೆ ಮತ್ತು ಇದು ಫ್ಲಕ್ಸ್ ಸಾಂದ್ರತೆ B ಫ್ಲಕ್ಸ್ ಸಾಂದ್ರತೆ ನಂತರ E1 ಈ ವಾಹಕದ ಮೇಲೆ ನಾವು ಈ magnetನ್ನು ಬಲಬದಿಗೆ ಎಳೆದರೆ ವೇಗ B ಯೊಂದಿಗೆ ಆಗ ಫ್ಲಕ್ಸ್ ಅನ್ನು ಕಂಡಕ್ಟರ್ ಕತ್ತರಿಸುತ್ತದೆ ಆದ್ದರಿಂದ ಒಂದು ವೋಲ್ಟೇಜ್ E B l V ಅನ್ನು ಪ್ರೇರೇಪಿಸಲಾಗುತ್ತದೆ ಈ ಕಾರಣದಿಂದಾಗಿ ವಿದ್ಯುತ್ ಪ್ರವಾಹವು ಹರಿಯಲು ಪ್ರಾರಂಭಿಸುತ್ತದೆ ಇದು ವಾಹಕದಲ್ಲಿನ ಪ್ರವಾಹವಾಗಿದೆ current ಅರ್ಧದಷ್ಟು ಈ ಮೂಲಕ ಹರಿಯುತ್ತದೆ ಮತ್ತು ಉಳಿದ ಅರ್ಧದಷ್ಟು ವಿದ್ಯುತ್ ಈ ವಾಹಕದ ಮೂಲಕ ಹರಿಯುತ್ತದೆ ಇಲ್ಲಿ ನಾವು ಈ ಏಣಿಯನ್ನು ಹಿಡಿದಿದ್ದೇವೆ ಮತ್ತು ಅದನ್ನು ಚಲಿಸಲು ಅನುಮತಿಸುವುದಿಲ್ಲ ಆದರೆ ನಾವು ಅದನ್ನು ಮುಕ್ತಗೊಳಿಸಿದಾಗ ಏನಾಗುತ್ತದೆ ಏಣಿಯು magnet ದಿಕ್ಕಿನಲ್ಲಿ ಬಲಬದಿಗೆ ಚಲಿಸುತ್ತದೆ ಆದರೆ ನೀವು ವಾಹಕ ಮತ್ತು magnet ನಡುವೆ ಬಹಳ ಕಡಿಮೆ ಅಂತರವನ್ನು ಇಟ್ಟುಕೊಳ್ಳಬೇಕು ಅಂತಹ ಸಂದರ್ಭದಲ್ಲಿ ಏಣಿಯೂ ಚಲಿಸುತ್ತದೆ ಆ magnet ಮತ್ತು ಏಣಿಯ ನಡುವೆ ಸಾಪೇಕ್ಷ ವೇಗವಿರುತ್ತದೆ ಅಂತಿಮವಾಗಿ ವೋಲ್ಟೇಜ್ E ಸಹ ಕಡಿಮೆಯಾಗುತ್ತದೆ ಮತ್ತು ಪ್ರವಾಹವೂ ಕಡಿಮೆಯಾಗುತ್ತದೆ ಈ ಪರಿಕಲ್ಪನೆಯಿಂದ ಮಾತ್ರ ಇಂಡಕ್ಷನ್ ಯಂತ್ರದ ತತ್ವವನ್ನು ಪಡೆಯಲಾಗಿದೆ ಏಕೆಂದರೆ ಈ ತತ್ವದಿಂದಾಗಿ ಇಂಡಕ್ಷನ್ ಯಂತ್ರವು ತಿರುಗುತ್ತದೆ ಇದು ಸ್ವಯಂ ಪ್ರಾರಂಭವಾಗಿದೆ ನಾವು ಅದರ ಬಗ್ಗೆ ನಂತರ ಚರ್ಚಿಸುತ್ತೇವೆ ವಿಶ್ಲೇಷಣೆಗಾಗಿ ನಾನು ಈ ರೇಖಾಚಿತ್ರವನ್ನು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಇಲ್ಲಿ ಈ ಸಂದರ್ಭದಲ್ಲಿ ನಾಲ್ಕು ಸಂಗತಿಗಳು ಸಂಭವಿಸುತ್ತವೆ ಒಂದು ವೋಲ್ಟೇಜ್ E B l V ಫ್ಲಕ್ಸ್ ನಿಂದ ಕತ್ತರಿಸಲ್ಪಟ್ಟಾಗ ಅದರ ವಾಹಕದಲ್ಲಿ ಪ್ರಚೋದಿಸಲ್ಪಡುತ್ತದೆ ಇದು ಫ್ಯಾರಡೆಯ ಕಾನೂನಿನ ಪ್ರಕಾರ ಈಗ ಪ್ರಚೋದಿತ ವೋಲ್ಟೇಜ್ ತಕ್ಷಣವೇ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತದೆ ಅದು ಅಂತಿಮ ಪಟ್ಟಿಯ ಮೂಲಕ ಕಂಡಕ್ಟರ್ ಕೆಳಗೆ ಹರಿಯುತ್ತದೆ ಮತ್ತು ಇತರ ಕಂಡಕ್ಟರ್ ಗಳ ಮೂಲಕ ಹಿಂತಿರುಗುತ್ತದೆ ಆದ್ದರಿಂದ ಕರೆಂಟ್ I 2 ಎರಡೂ ಬದಿಯಲ್ಲಿ ಮತ್ತು ಪ್ರಸ್ತುತ current ಸಾಗಿಸುವ ವಾಹಕವು permanent magnet magnetic field ದಲ್ಲಿರುವುದರಿಂದ ಅದು ಯಾಂತ್ರಿಕ ಶಕ್ತಿಯನ್ನು ಅನುಭವಿಸುತ್ತದೆ ಅದನ್ನು ಲೊರೆಂಟ್ಜ್ ಬಲ ಎಂದು ಕರೆಯಲಾಗುತ್ತದೆ ಮತ್ತು ಬಲವು ಯಾವಾಗಲೂ ಎಳೆಯುವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ವಾಹಕವು magnetic field ದಿಕ್ಕಿನಲ್ಲಿ ಚಲಿಸುತ್ತದೆ ಈಗ ಪ್ರಸ್ತುತ ವಾಹಕ ಏಣಿಯು ಚಲಿಸಲು ಮುಕ್ತವಾಗಿದ್ದರೆ ಇದು ಬಲಕ್ಕೆ ವೇಗಪಡೆಯುತ್ತದೆ ಆದಾಗ್ಯೂ ಅದು ವೇಗವನ್ನು ಹೆಚ್ಚಿಸುತ್ತಿದ್ದಂತೆ ಕಂಡಕ್ಟರ್ ಕಡಿಮೆ ವೇಗವಾಗಿ ಕತ್ತರಿಸುತ್ತದೆ ಏಕೆಂದರೆ comparative ಸಾಪೇಕ್ಷ ವೇಗವು ಕಡಿಮೆಯಾಗುತ್ತದೆ ಫಲಿತಾಂಶದೊಂದಿಗೆ ಪ್ರೇರಿತ ವೋಲ್ಟೇಜ್ E ಮತ್ತು ವಿದ್ಯುತ್ ಕಡಿಮೆಯಾಗುತ್ತದೆ ಪರಿಣಾಮವಾಗಿ ವಾಹಕದ ಮೇಲೆ ಕಾರ್ಯನಿರ್ವಹಿಸುವ ಬಲವೂ ಕಡಿಮೆಯಾಗುತ್ತದೆ ಆದ್ದರಿಂದ ಏಣಿಯು magnetic field ವೇಗದಲ್ಲಿ ಚಲಿಸಿದರೆ ಪ್ರೇರಿತ ವೋಲ್ಟೇಜ್ E ವಿದ್ಯುತ್ ಪ್ರವಾಹ I ಮತ್ತು ಬಲ ಎಲ್ಲವೂ 0 ಆಗಿರುತ್ತದೆ ಏಕೆಂದರೆ ಸಾಪೇಕ್ಷ ವೇಗವು 0 ಆಗಿರುತ್ತದೆ ಇಂಡಕ್ಷನ್ ಮೋಟರ್ ನಲ್ಲಿ ಏಣಿಯನ್ನು ಅಳಿಲು ಪಂಜರವನ್ನು ರೂಪಿಸಲು ತನ್ನ ಮೇಲೆ ಸುತ್ತುವರೆದಿದೆ ಅದು ತೆರೆದಿದ್ದರೆ ಅದು ಏಣಿಯಂತೆ ಕಾಣುತ್ತದೆ ಮುಚ್ಚಿದಾಗ ಅದು ಅಳಿಲು ಪಂಜರದಂತೆ ಕಾಣುತ್ತದೆ ಮತ್ತು ಚಲಿಸುವ magnet rotating field ದಿಂದ ಬದಲಾಯಿಸಲಾಗುತ್ತದೆ ಈ ರೇಖಾಚಿತ್ರದಲ್ಲಿ ವಿವರಣೆಯ ಉದ್ದೇಶಕ್ಕಾಗಿ ನಾವು moving magnet ತೆಗೆದುಕೊಂಡಿದ್ದೇವೆ ಆದರೆ ಇಂಡಕ್ಷನ್ ಯಂತ್ರದಲ್ಲಿ ಇದು 3 phased magnetic field ಇದು rotating magnetic field ಈ ಏಣಿಯನ್ನು ಸುತ್ತುವರೆದಿದ್ದರೆ ಅದು squirrel cageದಂತೆ ಕಾಣುತ್ತದೆ ಅದಕ್ಕಾಗಿಯೇ ಈ ರೇಖಾಚಿತ್ರವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗುತ್ತದೆ ಇಲ್ಲಿ ಒಂದು ಇಂಡಕ್ಷನ್ ಮೋಟರ್ ಗಾಗಿ ಅಳಿಲು ಪಂಜರವನ್ನು ರೂಪಿಸಲು ಏಣಿಯನ್ನು ಸ್ವತಃ ಸುತ್ತುವರೆದಿದೆ ಮತ್ತು ಚಲಿಸುವ magnet ವನ್ನು rotating magnetic field ದಿಂದ ಬದಲಾಯಿಸಲಾಗುತ್ತದೆ ಈ ಕ್ಷೇತ್ರವು 3 ಫೇಸ್ ಕರೆಂಟ್ ನಿಂದ ಉತ್ಪಾದಿಸಲ್ಪಡುತ್ತದೆ ಇದು ಸ್ಟಾಟರ್ ವೈಂಡಿಂಗ್ ಗಳಲ್ಲಿ ಹರಿಯುತ್ತದೆ ಇದು ಪುಸ್ತಕದಿಂದ ತೆಗೆದ ಸ್ಕೀಮ್ಯಾಟಿಕ್ ರೇಖಾಚಿತ್ರವಾಗಿದೆ ಈ ಬಾಹ್ಯ ವೃತ್ತವು ಸ್ಟಾಟರ್ ಅನ್ನು ಪ್ರತಿನಿಧಿಸುತ್ತದೆ ಈ ಭಾಗ ಇಲ್ಲಿ ಆಂತರಿಕ ವೃತ್ತ ರೋಟರ್ ಭಾಗವನ್ನು ಪ್ರತಿನಿಧಿಸುತ್ತದೆ ಸ್ಟಾಟರ್ ಮತ್ತು ರೋಟರ್ ನಡುವೆ ಸಣ್ಣ ಅಂತರವಿದೆ ಇದನ್ನು air gap ಗಾಳಿಯ ಅಂತರ ಎಂದು ಕರೆಯಲಾಗುತ್ತದೆ ಏರ್ ಗ್ಯಾಪ್ ನ ಏಕರೂಪತೆಯು ಯಂತ್ರದ ರೇಟಿಂಗ್ ಅನ್ನು ಅವಲಂಬಿಸಿರುತ್ತದೆ ಇದು 0 424 ಮಿಲಿಮೀಟರ್ ಆಗಿರಬಹುದು ಅಥವಾ ಅದು ಬದಲಾಗಬಹುದು ಇಲ್ಲಿ A B ಮತ್ತು C 3 phase ಪೂರೈಕೆಯಾಗಿದ್ದು ಅವುಗಳನ್ನು ಸ್ಕೀಮ್ಯಾಟಿಕ್ ಆಗಿ ತೋರಿಸಲಾಗಿದೆ ಅದೇ ರೀತಿ rotor ರೋಟರ್ ಒಳಗೆ ನಾವು T TL TL ಅನ್ನು ನೋಡಬಹುದು ಇವು ಮೂರು ಟರ್ಮಿನಲ್ ಗಳು ಈಗ ಈ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಏಕೆಂದರೆ ನಾವು ಮೂಲಭೂತ ಅಂಶಗಳನ್ನು ಮಾತ್ರ ಚರ್ಚಿಸುತ್ತೇವೆ ನಾವು ನೋಡಿದ ರೀತಿಯಲ್ಲಿ 3 phase A B C ಪೂರೈಕೆ 3 ಫೇಸ್ ಟರ್ಮಿನಲ್ ಗಳು ಸಹ ಇವೆ ಮತ್ತು ಇದು ಬಾರ್ ಗಳಿಗೆ ಸಂಪರ್ಕಹೊಂದಿದೆ ಇದನ್ನು infinite ಬಾರ್ ಗಳು ಎಂದು ಕರೆಯಲಾಗುತ್ತದೆ ಅಲ್ಲಿ ವೋಲ್ಟೇಜ್ ಮತ್ತು frequency ಆವರ್ತನವು ಸ್ಥಿರವಾಗಿದೆ infinite ಬಾರ್ ಗಳ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ಇದು 3 phase ಪೂರೈಕೆ ಅಥವಾ ವೋಲ್ಟೇಜ್ ಗೆ ಸಂಪರ್ಕಿತವಾಗಿರುವುದರಿಂದ ಮತ್ತು frequency ಆವರ್ತನವು ಸ್ಥಿರವಾಗಿರುತ್ತದೆ ಈಗ ಪ್ರಶ್ನೆ ಯೆಂದರೆ n ಮತ್ತು ns ಎಂದರೇನು ಇಲ್ಲಿ n rotor ರೋಟರ್ ನ ವೇಗ ಮತ್ತು ns rotating field ವೇಗವಾಗಿದೆ ಅಧ್ಯಯನ ಮಾಡುವಾಗ ನಾವು single phase ಒಂದೇ ಹಂತದ ಜೋಡಿ ಪೋಲ್ ಸರ್ಕ್ಯೂಟ್ ಗಾಗಿ ns ಅನ್ನು ಕಂಡುಕೊಂಡಿದ್ದೇವೆ ಆದರೆ ಇಲ್ಲಿ ನಾವು 3 phase ಜೋಡಿಯನ್ನು ಪರಿಗಣಿಸಿ ಸ್ಪೀಡ್ ns ಅನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದೇವೆ ಇಲ್ಲಿ ಸಿಂಕ್ರೋನಸ್ ವೇಗವನ್ನು ಕಂಡುಹಿಡಿಯಲು ಸೂತ್ರ 120 f P ಅಲ್ಲಿ P poles ಸಂಖ್ಯೆ ಉದಾಹರಣೆಗೆ f 50 ಹರ್ಟ್ಜ್ P 4 4 pole ಯಂತ್ರ ಆ P 4 ಅಂದರೆ poles ಸಂಖ್ಯೆ ನಂತರ ns 120 50 4 ಇದು 1500 RPM ಆಗಿರುತ್ತದೆ ಸಾಮಾನ್ಯವಾಗಿ ನಾವು ಕಂಡುಕೊಳ್ಳುತ್ತೇವೆ ಇಂಡಕ್ಷನ್ ಯಂತ್ರವು 3 ಅಥವಾ 4 pole ಯಂತ್ರಗಳಿಂದ ಕೂಡಿದೆ ಅಂತಹ ಸಂದರ್ಭದಲ್ಲಿ ವೇಗವು ಮೋಟರ್ ನಂತೆ ಕಾರ್ಯನಿರ್ವಹಿಸಿದರೆ ಇದು 1500 RPM ಗಿಂತ ಕಡಿಮೆ ಇರುತ್ತದೆ ಇದು ಜನರೇಟರ್ ಆಗಿದ್ದರೆ ಇದು 1500 RPM ಸ್ವಲ್ಪ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸಬಹುದು ನಾವು ಇಂಡಕ್ಷನ್ ಜನರೇಟರ್ ಬಗ್ಗೆ ಮಾತ್ರವಲ್ಲದೆ ಮೋಟರ್ ಬಗ್ಗೆಯೂ ಚರ್ಚಿಸುತ್ತೇವೆ ಸಾಮಾನ್ಯವಾಗಿ ಇದು 4 pole ಯಂತ್ರ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದರೆ magnetic field 3 phase ತಿರುಗುವ magnetic field ಆಗಿರುತ್ತದೆ ಇದು ಸಿಂಕ್ರೋನಸ್ ಸ್ಪೀಡ್ ns ನಲ್ಲಿರುತ್ತದೆ ಅಂದರೆ ಸುರಕ್ಷತೆ ಪಿನ್ ಅನ್ನು 1000 RPM ಹಾಕಬಹುದು ಉದಾಹರಣೆಗೆ ಮತ್ತು ಇಲ್ಲಿ 'n' rotor ರೋಟರ್ ವೇಗವಿದೆ ಇದು ಸಿಂಕ್ರೋನಸ್ ಸ್ಪೀಡ್ ns ಗಿಂತ ಕಡಿಮೆ ಇರುತ್ತದೆ ಸೈಲಿಂಡರಾಕಾರದ rotor ರೋಟರ್ ಯಂತ್ರವನ್ನು ಪರಿಗಣಿಸಿ ಚಿತ್ರದಲ್ಲಿ ತೋರಿಸಿರುವಂತೆ 3 phase stator ಸ್ಟಾಟರ್ ಮತ್ತು rotor ರೋಟರ್ ಎರಡೂ ಇದೆ ಇದು ಮೇಲಿನ ಭಾಗವು stator ಸ್ಟಾಟರ್ ಆಗಿದೆ ಮತ್ತು ವೃತ್ತದ ಒಳಗೆ rotor ರೋಟರ್ ಇದೆ ನಡುವೆ ಗಾಳಿಯ ಅಂತರವಿದೆ ಆರಂಭದಲ್ಲಿ ರೋಟರ್ ವೈಂಡಿಂಗ್ ಅನ್ನು ತೆರೆದ ಸರ್ಕ್ಯೂಟ್ ನಲ್ಲಿ ಇರಿಸಲಾಗುತ್ತದೆ stator ಸ್ಟಾಟರ್ ಅನ್ನುinfinite ಬಾರ್ ಗೆ ಸಂಪರ್ಕಿಸಲಾಗುತ್ತದೆ ಅಂದರೆ rotor ರೋಟರ್ open ತೆರೆದ ಸರ್ಕ್ಯೂಟ್ ಆಗಿದೆ ಮೊದಲು ನಮ್ಮ ತಿಳುವಳಿಕೆಗಾಗಿ rotor ರೋಟರ್ ಅನ್ನು ತೆರೆದ ಸರ್ಕ್ಯೂಟ್ ನಲ್ಲಿ ಇಡಲಾಗಿದೆ ಮತ್ತು stator ಸ್ಟಾಟರ್ ಅನ್ನು ವೋಲ್ಟೇಜ್ ಮತ್ತು frequency ಆವರ್ತನ ಎರಡೂ ಸ್ಥಿರವಾಗಿರುವ ಪೂರೈಕೆಯೊಂದಿಗೆ ಸಂಪರ್ಕಿಸಲಾಗಿದೆ stator current ಸ್ಟಾಟರ್ ಪ್ರವಾಹವು ಗಾಳಿಯ ಅಂತರದಲ್ಲಿ ತಿರುಗುವ magnetic field ಕಾಂತೀಯ ಕ್ಷೇತ್ರವನ್ನು ಸ್ಥಾಪಿಸುತ್ತದೆ ಇದು ಸ್ಟ್ಯಾಟರ್ ವೈಂಡಿಂಗ್ ನಲ್ಲಿ ಸಿಂಕ್ರೋನಸ್ ವೇಗದಲ್ಲಿ ಚಲಿಸುತ್ತದೆ ಇದು ಟರ್ಮಿನಲ್ ವೋಲ್ಟೇಜ್ ಅನ್ನು ಸಮತೋಲನಗೊಳಿಸುತ್ತದೆ stator ಸ್ಟಾಟರ್ resistance ಪ್ರತಿರೋಧ ಮತ್ತು leakage reactance ಸೋರಿಕೆ ಪ್ರತಿಕ್ರಿಯೆ ನಗಣ್ಯ ಎಂಬ ಊಹೆಯ ಅಡಿಯಲ್ಲಿ ಈಗ ಪೂರೈಕೆಯು stator ಸ್ಟಾಟರ್ ಟರ್ಮಿನಲ್ ಅನ್ನು ಸಂಪರ್ಕಿಸುತ್ತಿದ್ದಂತೆ ಸ್ವಾಭಾವಿಕವಾಗಿ ವೋಲ್ಟೇಜ್ ಅನ್ನು stator ಸ್ಟಾಟರ್ ವೈಂಡಿಂಗ್ ನಲ್ಲಿ ಪ್ರೇರೇಪಿಸಲಾಗುತ್ತದೆ ಮತ್ತು ಇದು rotating magnetic field ತಿರುಗುವ ಕಾಂತೀಯ ಕ್ಷೇತ್ರವನ್ನು ರಚಿಸುತ್ತದೆ ಅದು ಸಿಂಕ್ರೋನಸ್ ವೇಗದಲ್ಲಿ ತಿರುಗುತ್ತದೆ ಇಲ್ಲಿ F1 stator ಸ್ಟಾಟರ್ mmf ಆಗಿದೆ ಇದನ್ನು ಅನಿಯಂತ್ರಿತವಾಗಿ ತೆಗೆದುಕೊಳ್ಳಲಾಗುತ್ತದೆ ಆದರೆ ಈ magnetic field ಕಾಂತೀಯ ಕ್ಷೇತ್ರ ಸಿಂಕ್ರೋನಸ್ ಸ್ಪೀಡ್ ns ನಲ್ಲಿ ತಿರುಗುತ್ತದೆ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ನಲ್ಲಿ ಅನೇಕ ವಿಷಯಗಳು ಗೋಚರಿಸುವುದಿಲ್ಲ magnetic field ದಂತ ಇದನ್ನು ಅನುಭವಿಸಬಹುದು ಆದರೆ ವೋಲ್ಟೇಜ್ ಪ್ರವಾಹವು ತರಂಗ ರೂಪವನ್ನು ತೋರಿಸಬಹುದು ಆದರೆ ಅದನ್ನು ಅನುಭವಿಸಬಹುದು ತೆರೆದ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಫ್ಲಕ್ಸ್ ಕೂಡ ಗೋಚರಿಸುವ ಪ್ರಮಾಣವಲ್ಲ ಅದನ್ನು ಅನುಭವಿಸಬಹುದು ಅದೇ ರೀತಿ ಇಲ್ಲಿ ನಾವು ಅವರ ತರಂಗ ರೂಪದ ಮಾದರಿ ಯನ್ನು ನೋಡುತ್ತೇವೆ ಅಂತಹ ಸಂದರ್ಭದಲ್ಲಿ stator ಸ್ಟಾಟರ್ ಪ್ರವಾಹವು ಗಾಳಿಯ ಅಂತರದಲ್ಲಿ ತಿರುಗುವ magnetic field ಸ್ಥಾಪಿಸುತ್ತದೆ ಇದು stator ವೈಂಡಿಂಗ್ ನಲ್ಲಿ ಸಿಂಕ್ರೋನಸ್ ವೇಗದಲ್ಲಿ ಚಲಿತ mmf ಪ್ರಚೋದಿಸುತ್ತದೆ ಅದು ಇಲ್ಲಿ ತೋರಿಸಿರುವಂತೆ F1 ಆಗಿದೆ ಇದು ಟರ್ಮಿನಲ್ ವೋಲ್ಟೇಜ್ ಅನ್ನು stator ಸ್ಟಾಟರ್ resistance ಪ್ರತಿರೋಧ ಮತ್ತು leakage reactance ಸೋರಿಕೆ ಪ್ರತಿಕ್ರಿಯೆಗಳು ನಗಣ್ಯ ಎಂದು ಊಹಿಸುವ ಅಡಿಯಲ್ಲಿ ಸಮತೋಲನಗೊಳಿಸುತ್ತದೆ ಈಗ ರೋಟರ್ ನಲ್ಲಿ ತಿರುಗುವ ಕ್ಷೇತ್ರವು ರೋಟರ್ ವೈಂಡಿಂಗ್ ನಲ್ಲಿ emf ಅನ್ನು ಪ್ರೇರೇಪಿಸುತ್ತದೆ ಏಕೆಂದರೆ ಅದು rotor ರೋಟರ್ ನೊಂದಿಗೆ ಸಂಪರ್ಕಿಸುತ್ತದೆ ಆದರೆ ಯಾವುದೇ rotor current ರೋಟರ್ ಪ್ರವಾಹವು ಹರಿಯಲು ಸಾಧ್ಯವಿಲ್ಲ ಏಕೆಂದರೆ rotor ರೋಟರ್ open ತೆರೆದ ಸರ್ಕ್ಯೂಟ್ ಆಗಿದೆ rotor ರೋಟರ್ mmf ನ ಆವರ್ತನವು f ಆಗಿದ್ದರೆ ರೋಟರ್ ತಿರುಗುತ್ತಿಲ್ಲವಾದ್ದರಿಂದ ರೋಟರ್ emf ನ frequency ಆವರ್ತನವೂ f ಆಗಿದೆ rotor mmf F2 0 ರೋಟರ್ ತೆರೆದ ಸರ್ಕ್ಯೂಟ್ ಆಗಿರುವುದರಿಂದ ಆದ್ದರಿಂದ ಯಾವುದೇ current ಹರಿಯುತ್ತಿಲ್ಲ ಆದ್ದರಿಂದ ಈ ಹಂತದಲ್ಲಿ ರೋಟರ್ mmf 0 ಅಂತಹ ಸಂದರ್ಭದಲ್ಲಿ ಯಾವುದೇ torque ಟಾರ್ಕ್ ಅಭಿವೃದ್ಧಿಯಾಗಿಲ್ಲ ಮತ್ತು ರೋಟರ್ ಸ್ಥಿರವಾಗಿರುತ್ತದೆ ಅದು ಚಲಿಸುವುದಿಲ್ಲ ಈಗ ಯಂತ್ರವು ಕೇವಲ ಟ್ರಾನ್ಸ್ ಫಾರ್ಮರ್ ನಂತೆ ಕಾರ್ಯನಿರ್ವಹಿಸುತ್ತದೆ ಅಲ್ಲಿ stator ಸ್ಟಾಟರ್ ಅನ್ನು ಟ್ರಾನ್ಸ್ ಫಾರ್ಮರ್ ನ primary ಪ್ರಾಥಮಿಕ ಮತ್ತು rotor ರೋಟರ್ ಅನ್ನು secondary ದ್ವಿತೀಯ ಎಂದು ಉಲ್ಲೇಖಿಸಬಹುದು ಸಾಮಾನ್ಯ ಟ್ರಾನ್ಸ್ ಫಾರ್ಮರ್ ನಲ್ಲಿರುವಂತೆ ಸ್ಥಿರವಾದ ಸಮಯದೊಂದಿಗೆ ಬದಲಾಗುವ ಫ್ಲಕ್ಸ್ ಗಿಂತ ತಿರುಗುವ ಮ್ಯಾಗ್ನೆಟಿಕ್ ಫ್ಲಕ್ಸ್ ನಿಂದ ಇಂಡಕ್ಷನ್ ಯಂತ್ರದಲ್ಲಿinduced ಪ್ರಚೋದಿಸಲ್ಪಟ್ಟ ಪ್ರೇರೇಪಿಸಲ್ಪಟ್ಟ ಅದೇ frequency ಆವರ್ತನದ emf ಅನ್ನು ನಾವು ಹೊಂದಿದ್ದೇವೆ ಟ್ರಾನ್ಸ್ ಫಾರ್ಮರ್ ನಾವು ∅∅maxsinωt ನೋಡಿದ್ದೇವೆ ಆದರೆ ಅಲ್ಲಿ ಅದು ಸ್ಥಿರವಾದ ಸಮಯವಿಭಿನ್ನ ಫ್ಲಕ್ಸ್ ಆಗಿದೆ ಇಲ್ಲಿ ಇದು ತಿರುಗುವ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಿದೆ ಏಕೆಂದರೆ 3 phase ಪೂರೈಕೆಯನ್ನು stator ಸ್ಟಾಟರ್ ವೈಂಡಿಂಗ್ ಗೆ ನೀಡಲಾಗುತ್ತದೆ ಈಗ rotor ರೋಟರ್ ಅನ್ನು ಸ್ಟೇಷನರಿಯಾಗಿ ಹಿಡಿದಿಡಲಿ ಅದು ತಿರುಗುವಿಕೆಯಿಂದ ನಿರ್ಬಂಧಿಸಲ್ಪಟ್ಟಿದೆ ಈಗ rotor ರೋಟರ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದರೆ rotor ರೋಟರ್ ಅನ್ನು ತಿರುಗಲು ಅನುಮತಿಸುವುದಿಲ್ಲ ರೋಟರ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ಮಾಡಿ ಈ ಸಂದರ್ಭದಲ್ಲಿ rotor ರೋಟರ್ 3 ಫೇಸ್ ಕರೆಂಟ್ ಅನ್ನು ಸಾಗಿಸುತ್ತದೆ mmf F2 ಅನ್ನು ರಚಿಸುತ್ತದೆ ಅದು ಈ ದಿಕ್ಕಿನಲ್ಲಿ ತಿರುಗುತ್ತದೆ stator ಸ್ಟಾಟರ್ ಫೀಲ್ಡ್ ನ ವೇಗದೊಂದಿಗೆ ಇಲ್ಲಿ ಈ ರೇಖಾಚಿತ್ರದಲ್ಲಿ ಇದು F2 ಆಗಿದ್ದರೆ ನಾವು rotor ರೋಟರ್ ಅನ್ನು ತಿರುಗಲು ಅನುಮತಿಸದಿದ್ದಾಗ ರೋಟರ್ ಮತ್ತು ತಿರುಗುವ ಕ್ಷೇತ್ರದ ನಡುವಿನ ಸಾಪೇಕ್ಷ ವೇಗವನ್ನು ns - n ಎಂದು ನೀಡಲಾಗುತ್ತದೆ ರೋಟರ್ ತಿರುಗದ ಕಾರಣ mmf F 2 ಅದೇ ವೇಗದ ns ನೊಂದಿಗೆ ತಿರುಗುತ್ತದೆ ಇದು ಕೇವಲ ns ಆಗಿರುತ್ತದೆ stator ಸ್ಟಾಟರ್ ಗೆ ಸಂಬಂಧಿಸಿದಂತೆ ಏಕೆಂದರೆ ನಾವು rotor ರೋಟರ್ ಅನ್ನು ತಿರುಗಲು ಅನುಮತಿಸುತ್ತಿಲ್ಲ ಆದರೆ rotor ರೋಟರ್ n ನೊಂದಿಗೆ ತಿರುಗಲು ಪ್ರಾರಂಭಿಸಿದ ತಕ್ಷಣ ಸಾಪೇಕ್ಷ ವೇಗವು ns - nಆಗಿರುತ್ತದೆ ಆದರೆ ಈ ಸಂದರ್ಭದಲ್ಲಿ ರೋಟರ್ ಸ್ಥಿರವಾಗಿ ಹಿಡಿದಿರುವುದರಿಂದ rotor ರೋಟರ್ ವೈಂಡಿಂಗ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಸ್ವಾಭಾವಿಕವಾಗಿ current ಪ್ರವಾಹವು ಹರಿಯುತ್ತದೆ ಮತ್ತು mmf ರೋಟರ್ ನಲ್ಲಿ ಇರುತ್ತದೆ ರೋಟರ್ ವೇಗವು ಸ್ಟಾಟರ್ ಫೀಲ್ಡ್ ಅಂತೆಯೇ ಇದೆ ಏಕೆಂದರೆ ರೋಟರ್ ತಿರುಗಲು ಅನುಮತಿಸುವುದಿಲ್ಲ ಟ್ರಾನ್ಸ್ ಫಾರ್ಮರ್ ನಂತೆ F2 ಇಲ್ಲಿ ತೋರಿಸಲಾದ ಬಸ್ ಬಾರ್ ನಿಂದ ಸ್ಟಾಟರ್ ನಲ್ಲಿ ಪ್ರತಿಕ್ರಿಯೆ ಪ್ರವಾಹಗಳನ್ನು ಹರಿಯಲು ಕಾರಣವಾಗುತ್ತದೆ flux per pole ಪ್ರತಿ ಧ್ರುವಕ್ಕೆ ಫ್ಲಕ್ಸ್ ∅ ಟರ್ಮಿನಲ್ ವೋಲ್ಟೇಜ್ ಅನ್ನು ಸಮತೋಲನಗೊಳಿಸಲು ಸ್ಟಾಟರ್ emf ಅನ್ನು ಪ್ರೇರೇಪಿಸುವ ಫಲಿತಾಂಶದ ಫ್ಲಕ್ಸ್ ಸಾಂದ್ರತೆಯ ತರಂಗವಾಗಿದೆ ಟ್ರಾನ್ಸ್ ಫಾರ್ಮರ್ ಈ ತತ್ವವು ಅದೇ ಆಗಿದೆ F2 ಒಂದು ಪ್ರತಿಕ್ರಿಯೆ current ಪ್ರವಾಹಗಳನ್ನು ಉಂಟು ಮಾಡುತ್ತದೆ ಬಸ್ ಬಾರ್ ನಿಂದ ಸ್ಟಾಟರ್ ಗೆ ಹರಿಯುತ್ತದೆ ಆದ್ದರಿಂದ ಪರಿಣಾಮವಾಗಿ ಫ್ಲಕ್ಸ್ ಸಾಂದ್ರತೆತರಂಗದ ∅ flux per pole ಪ್ರತಿ ಧ್ರುವಕ್ಕೆ ಫ್ಲಕ್ಸ್ ಟರ್ಮಿನಲ್ ವೋಲ್ಟೇಜ್ ಅನ್ನು ಸಮತೋಲನಗೊಳಿಸಲು stator ಸ್ಟಾಟರ್ emf ಅನ್ನು ಪ್ರೇರೇಪಿಸುತ್ತದೆ ಏಕೆಂದರೆ ಈಗ ವಿದ್ಯುತ್ ರೋಟರ್ ಮೂಲಕ ಹರಿಯುತ್ತಿದೆ ಈಗ ನಿಸ್ಸಂಶಯವಾಗಿ ರೋಟರ್ ತೆರೆದ ಸರ್ಕ್ಯೂಟ್ ಮಾಡಿದಾಗ ∅ರ ಒಂದೇ ಆಗಿರಬೇಕು ಯಾವಾಗ ಯಂತ್ರವನ್ನು ಸಹ ಲೋಡ್ ಮಾಡಲಾಗುತ್ತದೆ ಈ ∅ ಸ್ಥಿರವಾಗಿರುತ್ತದೆ ವಾಸ್ತವವಾಗಿ ∅ಮೋಟರ್ ಮೇಲಿನ ಲೋಡ್ ನಿಂದ ರಚಿಸಲಾದ ಆಪರೇಟಿಂಗ್ ಸ್ಥಿತಿಯಿಂದ ಸ್ಥಿರವಾಗಿ ಸ್ವತಂತ್ರವಾಗಿರುತ್ತದೆ ಈಗ ∅r ಮತ್ತು F2 ನ ಸಂವಹನ ಅಲ್ಲಿ∅r ಫಲಿತಾಂಶಫ್ಲಕ್ಸ್ ಆಗಿದೆ ಎರಡು ಪರಸ್ಪರ ಸಂಬಂಧಿಸಿದಂತೆ ಸ್ಥಿರವಾಗಿದೆ Torque ಟಾರ್ಕ್ ಅನ್ನು ರಚಿಸುತ್ತದೆ ರೋಟರ್ ಅನ್ನು Fr ದಿಕ್ಕಿನಲ್ಲಿ ಚಲಿಸಲು ಪ್ರಯತ್ನಿಸುತ್ತದೆ ಆದ್ದರಿಂದ ಇಂಡಕ್ಷನ್ ಮೋಟರ್ ಸ್ವಯಂ ಪ್ರಾರಂಭಿಸುವ ಸಾಧನವಾಗಿದೆ ಆದ್ದರಿಂದ ಪರಸ್ಪರ ಕ್ರಿಯೆ ಸ್ಥಿರವಾಗಿರುವ ∅r ಮತ್ತು F2ನಡುವಿನ ಈ ಸಂವಹನ torque ಟಾರ್ಕ್ ಅನ್ನು ರಚಿಸುತ್ತದೆ ಮತ್ತು rotor ರೋಟರ್ ಅನ್ನು Fr ದಿಕ್ಕಿನಲ್ಲಿ ಚಲಿಸಲು ಒಲವು ತೋರುತ್ತದೆ ಆದ್ದರಿಂದ ಇದು ಫಲಿತಾಂಶದ ಫ್ಲಕ್ಸ್ ∅r ಮತ್ತು F2 ಈ ∅r ನೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಈ ಫಲಿತಾಂಶದ ದಿಕ್ಕು Fr ಈ ರೀತಿಯಾಗಿ ನಾವು ∅r ಮತ್ತು F2 ಅನ್ನು ನೋಡಿದರೆ ಪರಸ್ಪರ ಉಲ್ಲೇಖದಿಂದ rotor ರೋಟರ್ ಅನ್ನು Fr ದಿಕ್ಕಿನಲ್ಲಿ ಚಲಿಸಲು torque ಟಾರ್ಕ್ ಅನ್ನು ರಚಿಸುತ್ತದೆ ಆದ್ದರಿಂದ ಇಂಡಕ್ಷನ್ ಮೋಟರ್ ಸ್ವಯಂ ಚಾಲಿತ ಸಾಧನವಾಗಿದೆ ಶಾರ್ಟ್ ಸರ್ಕ್ಯೂಟ್ rotor ರೋಟರ್ ಅನ್ನು ಈಗ ತಿರುಗಿಸಲು ಅದು stator ಸ್ಟಾಟರ್ ಕ್ಷೇತ್ರದ ದಿಕ್ಕಿನಲ್ಲಿ ಓಡಿದರೆ ಮತ್ತು ಸ್ಥಿರವಾದ ಸ್ಥಿತಿಯ ವೇಗ n ಅನ್ನು ಪಡೆದರೆ ಇದು Fr ನ ದಿಕ್ಕಿನಲ್ಲಿ ತಿರುಗುತ್ತದೆ ಇದು ns ಸಿಂಕ್ರೋನಸ್ ವೇಗದಲ್ಲಿ ತಿರುಗುತ್ತದೆ ಸ್ವಾಭಾವಿಕವಾಗಿ rotor ರೋಟರ್ ತಿರುಗುತ್ತದೆ ವೇಗ n ನೊಂದಿಗೆ ಇದು ns ಗಿಂತ ಕಡಿಮೆ Rotor ರೋಟರ್ rotating magnetic ತಿರುಗುವ ಕಾಂತೀಯ ಕ್ಷೇತ್ರವಾದ Fr ನ ಅದೇ ದಿಕ್ಕಿನಲ್ಲಿ ತಿರುಗುತ್ತದೆ ಆದರೆ ಅದು ಎಂದಿಗೂ ns ಅನ್ನು ಹಿಡಿಯುವುದಿಲ್ಲ ಅದು ns ಅನ್ನು ಹಿಡಿದರೆ ಸಾಪೇಕ್ಷ ವೇಗವು 0 ಆಗುತ್ತದೆ ಇಲ್ಲಿ ಅದು stator ಸ್ಟಾಟರ್ ಕ್ಷೇತ್ರದಲ್ಲಿ ಚಲಿಸುತ್ತದೆ ಮತ್ತು ಸ್ಥಿರವಾದ ವೇಗವನ್ನು ಪಡೆಯುತ್ತದೆ ಇಲ್ಲಿ ವೇಗವು ns ಗಿಂತ ಕಡಿಮೆ ಇರುತ್ತದೆ ಏಕೆಂದರೆ ಒಂದು ವೇಳೆ n ns ಸ್ಟ್ಯಾಟರ್ ಫೀಲ್ಡ್ ಮತ್ತು ರೋಟರ್ ವೈಂಡಿಂಗ್ ನಡುವಿನ ಸಾಪೇಕ್ಷ ವೇಗವು 0 ಆಗಿರುತ್ತದೆ ಆದ್ದರಿಂದ ಪ್ರೇರಿತ emf ಮತ್ತು ರೋಟರ್ current ಪ್ರವಾಹಗಳು 0 ಆಗಿರುತ್ತದೆ ಮತ್ತು ಆದ್ದರಿಂದ ಯಾವುದೇ ಟಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗುವುದಿಲ್ಲ ಹೀಗಾಗಿ ರೋಟರ್ ಸಿಂಕ್ರೋನಸ್ ಸ್ಪೀಡ್ ns ಅನ್ನು ತಲುಪಲು ಸಾಧ್ಯವಿಲ್ಲ ಇದು ವಾಸ್ತವವಾಗಿ ಜಾರಿಹೋಗುತ್ತದೆ ಏಕೆಂದರೆ ಇಂಡಕ್ಷನ್ ಮೋಟರ್ n ns ಗಿಂತ ಕಡಿಮೆ ಇರಬೇಕು rotor ರೋಟರ್ ಕಂಡಕ್ಟರ್ ಗೆ ಸಂಬಂಧಿಸಿದಂತೆ stator ಸ್ಟಾಟರ್ ಫೀಲ್ಡ್ ನ ಸಾಪೇಕ್ಷ ವೇಗದಲ್ಲಿ ರೋಟರ್ ಚಲಿಸುತ್ತದೆ ns - n ಏಕೆಂದರೆ ಎರಡೂ ಒಂದೇ ದಿಕ್ಕು ns ನಲ್ಲಿ ಚಲಿಸುತ್ತಿರುವುದರಿಂದ ರೋಟರ್ ನಲ್ಲಿ ಪ್ರಚೋದಿತ emf ಮತ್ತು current ಪ್ರವಾಹದ frequency ಆವರ್ತನವು ns - n 120 F2 P ಆಗಿರುತ್ತದೆ ಈ f2 ರೋಟರ್ frequency ಆವರ್ತನ ಮತ್ತು ಇದು ns - n ಸಾಪೇಕ್ಷ ವೇಗ ಮತ್ತು ns - n 120 f2 P ಈಗ f2 ಅನ್ನು f2 P ns - n 120 ಎಂದು ಬರೆಯಬಹುದು ಮತ್ತು ಈ ಭಾಗ ns - n ns ನಾವು slip ಸ್ಲಿಪ್ ಎಂದು ವ್ಯಾಖ್ಯಾನಿಸುತ್ತೇವೆ ಮತ್ತು ಈ ಭಾಗವು f ಆಗಿದೆ ಏಕೆಂದರೆ ns 120 f P ಮೊದಲೇ ತೋರಿಸಲಾಗಿದೆ ಆದ್ದರಿಂದ ns 120 fP ನಾವು ಇದನ್ನು f nsP120ಎಂದು ಮರು ಬರೆಯಬಹುದು ಇದನ್ನು ಬಳಸಿಕೊಂಡು ನಾವು f2 ns nsP120 ಇಲ್ಲಿ f2 ರೋಟರ್ frequency ಆವರ್ತನವಾಗಿದೆ ns ಸ್ಲಿಪ್ ನ ಸಮೀಕರಣವಾಗಿದೆ ಮತ್ತು f nsP120 ಈ ಎಲ್ಲಾ ಘಟಕ ಗಳನ್ನು ಬಳಸಿಕೊಂಡು ಅಂತಿಮವಾಗಿ f2 sf ಎಂದು ನಮಗೆ ತಿಳಿದಿದೆ ಆದ್ದರಿಂದ ರೋಟರ್ s ns ನೊಂದಿಗೆ ಚಲಿಸುತ್ತಿದೆ ಆದ್ದರಿಂದ ಇದನ್ನು ರೋಟರ್ ನ ಸ್ಲಿಪ್ ಎಂದು ಕರೆಯಲಾಗುತ್ತದೆ ಸ್ಲಿಪ್ ಪ್ರತಿ ಯೂನಿಟ್ ವೇಗ ಇದು ಒಂದು ಆಯಾಮರಹಿತ ಪ್ರಮಾಣವಾಗಿದೆ ns - n ಅನ್ನು ns ನಿಂದ ವಿಭಜಿಸಲ್ಪಟ್ಟ ವೇಗದ ವ್ಯತ್ಯಾಸವು ಒಂದು ಆಯಾಮರಹಿತ ಪ್ರಮಾಣವಾಗಿದೆ ಅದಕ್ಕಾಗಿಯೇ ನಾವು ಯೂನಿಟ್ ವೇಗಕ್ಕೆ ಅನುಗುಣವಾಗಿ ಸ್ಲಿಪ್ ಅನ್ನು ಕರೆಯುತ್ತೇವೆ ರೋಟರ್ ಆವರ್ತನ f2 sf ಅನ್ನು ಸ್ಲಿಪ್ ಫ್ರೀಕ್ವೆನ್ಸಿ ಎಂದು ಕರೆಯಲಾಗುತ್ತದೆ ಆದರೆ ಯಂತ್ರವು ಸ್ಥಿರವಾಗಿ ನಿಂತಾಗ s 1 ಏಕೆಂದರೆ ರೋಟರ್ ಚಲಿಸುತ್ತಿಲ್ಲವಾದ್ದರಿಂದ ಸ್ಥಗಿತವಾಗಿರುವಾಗ n 0 ಆದ್ದರಿಂದ ಸಮೀಕರಣ 2 ರಿಂದ ಸುಲಭವಾಗಿ n 1 - s ns ಇದು ಸಮೀಕರಣ 3 ಸಮೀಕರಣ 1 ರಿಂದ ನಾವು 120 sf P ns n ಅನ್ನು ಸಹ ಬರೆಯಬಹುದು ಎನ್ ಇದು ಸಮೀಕರಣ 4 ಏಕೆಂದರೆ ರೋಟರ್ n ವೇಗದಲ್ಲಿ ಚಲಿಸುತ್ತದೆ ಮತ್ತು ಅದೇ ದಿಕ್ಕಿನಲ್ಲಿರೋಟರ್ ಗೆ ಸಂಬಂಧಿಸಿದಂತೆ ns - n ರೋಟರ್ ಫೀಲ್ಡ್ ನಲ್ಲಿ ಚಲಿಸುತ್ತದೆ ಸ್ಟಾಟರ್ ನಿಂದ ಕಂಡುಬರುವ ರೋಟರ್ ಫೀಲ್ಡ್ ನ ನಿವ್ವಳ ವೇಗವು ಕೇವಲ n ns n ns ಆಗಿರುತ್ತದೆ rotor ರೋಟರ್ ವೇಗದಲ್ಲಿ ಚಲಿಸುತ್ತಿದೆ ಮತ್ತು ರೋಟರ್ ಫೀಲ್ಡ್ ns - n ವೇಗದಲ್ಲಿ ಚಲಿಸುತ್ತಿದೆ ಅದೇ ದಿಕ್ಕಿನಲ್ಲಿ ರೋಟರ್ ಗೆ ಸಂಬಂಧಿಸಿದಂತೆ ಸ್ಟಾಟರ್ ನಿಂದ ಕಂಡುಬರುವರೋಟರ್ ಫೀಲ್ಡ್ ನ ನಿವ್ವಳ ವೇಗವು ns ಆಗಿದೆ ನಾವು ಇಂಡಕ್ಷನ್ ಮೋಟರ್ ನ ರೇಖಾಚಿತ್ರದ ಬಳಿಗೆ ಹಿಂತಿರುಗುತ್ತೇವೆ ಇದು ns - n ರೋಟರ್ ಗೆ ಸಂಬಂಧಿಸಿದಂತೆ ಮತ್ತು ನಾವು n ಅನ್ನು ಸೇರಿಸಿದರೆ ನಂತರ ರೋಟರ್ ಫೀಲ್ಡ್ ನ ವೇಗವು ns ಆಗಿದೆ ಮತ್ತು ಇದು ಇಲ್ಲಿ ನೀಡಲಾದ torque ಟಾರ್ಕ್ ನ ದಿಕ್ಕು ನಾವು ಅದರ ಬಗ್ಗೆ ನೋಡುತ್ತೇವೆ ಈ ಸ್ಕೀಮ್ಯಾಟಿಕ್ ರೇಖಾಚಿತ್ರದಮೂಲಕ ಅದನ್ನು ಉತ್ತಮವಾಗಿ ಅರ್ಥಮಾಡಿಕೊಳ್ಳಲಾಗುತ್ತದೆ ಎಂದು ಭಾವಿಸಲಾಗಿತ್ತು ಇಲ್ಲಿ F2 Fr ಮತ್ತು F1 ಪರಸ್ಪರ ಸಂಬಂಧಿಸಿದಂತೆ ಸ್ಥಿರವಾಗಿವೆ ಏಕೆಂದರೆ ns ಚಲಿಸುತ್ತಿದೆ ಈ ಘಟಕವು ns ನೊಂದಿಗೆ ಚಲಿಸುತ್ತದೆ ಆದ್ದರಿಂದ ಈ ಎಲ್ಲಾ ವಿಷಯಗಳು ಸ್ಥಿರವಾಗಿರುತ್ತವೆ ಏಕೆಂದರೆ Fr ಮತ್ತು F2ನಡುವಿನ ಕೋನ delta ಸ್ಟೇಷನರಿಯಾಗಿ ಉಳಿಯುತ್ತದೆ ಅದೇ ದಿಕ್ಕಿನಲ್ಲಿರುವ ರೋಟರ್ ಗೆ ಸಂಬಂಧಿಸಿದಂತೆ ಮತ್ತು ಸ್ಟಾಟರ್ ನಿಂದ ಕಂಡುಬರುವಂತೆ ರೋಟರ್ ಫೀಲ್ಡ್ ನ ನಿವ್ವಳ ವೇಗವು ns ಆಗಿ ಉಳಿಯುತ್ತದೆ ಇದು ಸ್ಟಾಟರ್ ಕ್ಷೇತ್ರ ರೋಟರ್ ಫೀಲ್ಡ್ ಮತ್ತು ಸ್ಟಾಟರ್ ಫೀಲ್ಡ್ ಎರಡೂ ಸ್ಪೀಡ್ ns ನಲ್ಲಿ ಚಲಿಸುತ್ತಿವೆ ಹೀಗಾಗಿ ರೋಟರ್ ನ reaction field ಪ್ರತಿಕ್ರಿಯೆ ಕ್ಷೇತ್ರ F2ಯಾವಾಗಲೂ ಸ್ಟೇಟರ್ ಫೀಲ್ಡ್ F1ಅಥವಾ ಪ್ರತಿ ಪೋಲ್ ಗೆ ಫ್ಲಕ್ಸ್ ∅r ಫ್ಲಕ್ಸ್ ಹೊಂದಿರುವ resultant field ಫಲಿತಾಂಶದ ಫೀಲ್ಡ್ Fr ಗೆ ಸಂಬಂಧಿಸಿದಂತೆ ಸ್ಟೇಷನರಿಯಾಗಿದೆ ಆದ್ದರಿಂದ ಅಂದರೆ ರೋಟರ್ ನ ರೇಖಾಚಿತ್ರದಲ್ಲಿ ನಾವು ಚಿತ್ರಿಸಿದ reaction field ಪ್ರತಿಕ್ರಿಯೆ ಕ್ಷೇತ್ರವು F2 ಆಗಿದೆ ಯಾವಾಗಲೂ ಸ್ಟಾಟರ್ ಫೀಲ್ಡ್ F1 ಅಥವಾ resultant field ಫಲಿತಾಂಶದ ಕ್ಷೇತ್ರ Fr ಗೆ ಸಂಬಂಧಿಸಿದಂತೆ ಸ್ತಬ್ಧವಾಗಿದೇ ಆದ್ದರಿಂದ ಈ ಎಲ್ಲಾ ನಿಯತಾಂಕಗಳು ಸ್ಥಿರವಾಗಿ ಉಳಿಯುತ್ತವೆ ಈಗ ಡೆಲ್ಟಾ ಸಂಪರ್ಕಿತ stator ಸ್ಟಾಟರ್ ಮತ್ತು ಸ್ಟಾರ್ ಕನೆಕ್ಟೆಡ್ rotor ರೋಟರ್ ನೊಂದಿಗೆ ಮೂರು phase ಹಂತದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ನ ಸರ್ಕ್ಯೂಟ್ ರೇಖಾಚಿತ್ರವನ್ನು ಇದರಲ್ಲಿ ತೋರಿಸಲಾಗಿದೆ ಇದು ಸ್ಟಾಟರ್ ವೈಂಡಿಂಗ್ ಇದು ಮೂರು phase ಹಂತದ ಪೂರೈಕೆಯಾಗಿದೆ ಮತ್ತು ಇದು ರೋಟರ್ ವೈಂಡಿಂಗ್ ಇದು sE2 ರೋಟರ್ ನಲ್ಲಿ ಪ್ರೇರಿತವಾದ ವೋಲ್ಟೇಜ್ ನಾವು ಅದರ ಬಗ್ಗೆ ನಂತರ ಚರ್ಚಿಸುತ್ತೇವೆ ಮತ್ತು ಇವು ಬ್ರಷ್ ಗಳು ಸ್ಲಿಪ್ ರಿಂಗ್ ಗಳು ಆರಂಭದಲ್ಲಿ resistance ಪ್ರತಿರೋಧದ ಮೂಲಕ ಶಾರ್ಟ್ ಮಾಡಲಾಗುತ್ತದೆ ನಾವು ಯಾವಾಗ 2 ಮತ್ತು 3 ನೇ ವರ್ಷದಲ್ಲಿ 3 ಫೇಸ್ ಇಂಡಕ್ಷನ್ ಮೋಟಾರ್ ಪ್ರಯೋಗವನ್ನು ಮಾಡುತ್ತೇವೆ wound rotor ರೋಟರ್ ಮೋಟರ್ ಅನ್ನು ನೋಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ರೋಟರ್ ಅಥವಾ ರೋಟರ್ ವೈಂಡಿಂಗ್ ಅನ್ನು ಸ್ಲಿಪ್ ರಿಂಗ್ ಗಳಿಗೆ ಸಂಪರ್ಕಿಸಲಾಗುತ್ತದೆ ಇದು ಪ್ರಾರಂಭಿಸುವ ಸಮಯದಲ್ಲಿ ಬಾಹ್ಯ resistance ಪ್ರತಿರೋಧದ ಮೂಲಕ ಶಾರ್ಟ್ ಮಾಡಲಾಗುತ್ತದೆ ಮೋಟರ್ ಪೂರ್ಣ ವೇಗವನ್ನು ಪಡೆಯುವುದರಿಂದ resistance ಪ್ರತಿರೋಧಗಳನ್ನು ಕತ್ತರಿಸಲಾಗುತ್ತದೆ ಇಲ್ಲಿ resistance ಪ್ರತಿರೋಧಗಳನ್ನು ತೋರಿಸಲಾಗಿಲ್ಲ squirrel cage ಅಳಿಲು ಪಂಜರದ ಮೋಟರ್ ನ ರೋಟರ್ ಶಾಶ್ವತವಾಗಿ ಶಾರ್ಟ್ ಸರ್ಕ್ಯೂಟ್ ಬಾರ್ ಗಳನ್ನು ಹೊಂದಿದೆ ಇವುಗಳನ್ನು ಸರ್ಕ್ಯೂಟ್ ದೃಷ್ಟಿಕೋನದಿಂದ ಸಮಾನವಾದ wound ರೋಟರ್ ನಿಂದ ಬದಲಾಯಿಸಬಹುದು squirrel cage ಅಳಿಲು ಪಂಜರದ ಮೋಟರ್ ನ ಸಂದರ್ಭದಲ್ಲಿ ಈ ಎಲ್ಲಾ ನಿಯತಾಂಕಗಳು ಇಲ್ಲ ಏಕೆಂದರೆ ರೋಟರ್ ಅನ್ನು ಸ್ವತಃ ಶಾರ್ಟ್ ಮಾಡಲಾಗುತ್ತದೆ ಸಮೀಕರಣ 2 ರಿಂದ ನಾವು ಸ್ಲಿಪ್ ns ಬರೆಯಬಹುದು ns - n ಇದನ್ನು ಸ್ಲಿಪ್ ಸ್ಪೀಡ್ ಎಂದು ಕರೆಯಲಾಗುತ್ತದೆ ಮತ್ತು ns ಸಿಂಕ್ರೋನಸ್ ವೇಗವಾಗಿದೆ ಕೆಲವೊಮ್ಮೆ ಸಂಖ್ಯಾತ್ಮಕವಾಗಿ ಸ್ಲಿಪ್ ವೇಗವನ್ನು ಕೇಳಿದರೆ ನಾವು ಈ ಎರಡರ ವ್ಯತ್ಯಾಸವನ್ನು ತೆಗೆದುಕೊಳ್ಳುತ್ತೇವೆ ns - n ಇದು ಯಾವಾಗಲೂ ಮೋಟರ್ ಗೆ ಧನಾತ್ಮಕವಾಗಿರುತ್ತದೆ ಆದ್ದರಿಂದ s 1 n ns ಇದನ್ನು ಸಮೀಕರಣ 5 ಎಂದು ಕರೆಯಿರಿ ನಿಸ್ಸಂಶಯವಾಗಿ n 0 ಗೆ ಅಂದರೆ ರೋಟರ್ ಸ್ಟೇಷನರಿ s 1 ಮತ್ತು s 0 ಇದಕ್ಕಾಗಿ ಸಿಂಕ್ರೋನಸ್ ವೇಗದಲ್ಲಿ ಚಲಿಸುವ ರೋಟರ್ ಗೆ n ns ಆದ್ದರಿಂದ ಸಮೀಕರಣ 1 ರಿಂದ ಪ್ರಸ್ತುತ ಪ್ರೇರಿತ ರೋಟರ್ ನ frequency ಆವರ್ತನವು f2 sf ಆಗಿದೆ ಇದನ್ನು ನಾವು ಚರ್ಚಿಸಿದ್ದೇವೆ ಇಂಡಕ್ಷನ್ ಮೋಟರ್ ನ ಸಾಮಾನ್ಯ ಪೂರ್ಣ ಲೋಡ್ ಸ್ಲಿಪ್ 2 ರಿಂದ 8 ಕ್ರಮದಲ್ಲಿದೆ ಆದ್ದರಿಂದ ರೋಟರ್ current ಪ್ರವಾಹದ ಆವರ್ತನವು 1 ರಿಂದ 4 ಹರ್ಟ್ಜ್ ನಷ್ಟು ಕಡಿಮೆ ಇದು 2 ಸ್ಲಿಪ್ ಆಗಿದ್ದರೆ ಅದು 2 f 50 ಹರ್ಟ್ಜ್ ಆದ್ದರಿಂದ f2 0 02 50 ಆಗಿರುತ್ತದೆ ಈಗ ಪ್ರತಿ ಹಂತಕ್ಕೆ ಸ್ಟಾಟರ್ ಎಮ್ಫ್ ಅನ್ನು E1 2 kw1Nph1fφನಿಂದ ನೀಡಲಾಗುತ್ತದೆ ಟ್ರಾನ್ಫಾರ್ಮರ್ ನಂತೆ kw1 ವೈಂಡಿಂಗ್ ಫ್ಯಾಕ್ಟರ್ ಆಗಿದೆ ಇಲ್ಲಿ ಚರ್ಚಿಸಲಾಗಿಲ್ಲ ಆದರೆ ಅದನ್ನು ನೆನಪಿನಲ್ಲಿಡಿ ಏಕೆಂದರೆ 3 ನೇ ವರ್ಷದ ಎಲೆಕ್ಟ್ರಿಕಲ್ ತಾಂತ್ರಿಕ ವಿಭಾಗ ದಲ್ಲಿ ಇಂಡಕ್ಷನ್ ಯಂತ್ರದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡುತ್ತೇವೆ Nph1 per phase ಪ್ರತಿ ಹಂತದ ಸ್ಟಾಟರ್ ಬದಿಯ ತಿರುವುಗಳ ಸಂಖ್ಯೆ f frequency ಆವರ್ತನ ಮತ್ತು ∅r ಪ್ರತಿ pole ಧ್ರುವಕ್ಕೆ ಫ್ಲಕ್ಸ್ ಆಗಿದೆ ಪ್ರತಿ ಫೇಸ್ ರೋಟರ್ emf s 1 ನಲ್ಲಿ ರೋಟರ್ ಸ್ತಬ್ಧವಾದಾಗ 2 kw2Nph2fφ ಟ್ರಾನ್ಸ್ ಫಾರ್ಮರ್ ರಲ್ಲಿ ನಾವು ಮಾಡುವಂತೆ 2 4 44 ಆಗುತ್ತದೆ ಮತ್ತು ಇದು ವೈಂಡಿಂಗ್ ಫ್ಯಾಕ್ಟರ್ kw2 Nph1 ಮತ್ತು Nph2 primary ಪ್ರಾಥಮಿಕ ಮತ್ತು secondary ದ್ವಿತೀಯ ಭಾಗಕ್ಕೆ ಉಲ್ಲೇಖಿಸಲಾದ ತಿರುವುಗಳ ಸಂಖ್ಯೆ ಭಾಗವೆಂದು ಪರಿಗಣಿಸಬಹುದು E1 ಸ್ಟ್ಯಾಟರ್ ಪ್ರೇರಿತ emf ಪ್ರತಿ phase ಹಂತಕ್ಕೆ E2 ರೋಟರ್ ಪ್ರೇರಿತ emf ಪ್ರತಿ phase ಹಂತಕ್ಕೆ Kw1 ಸ್ಟಾಟರ್ ವೈಂಡಿಂಗ್ ಫ್ಯಾಕ್ಟರ್ Kw2 ರೋಟರ್ ವೈಂಡಿಂಗ್ ಫ್ಯಾಕ್ಟರ್ Nph1 ಸ್ಟಾಟರ್ per phase ಪ್ರತಿ ಹಂತಕ್ಕೆ ತಿರುವುಗಳು Nph2 ರೋಟರ್ per phase ಪ್ರತಿ ಹಂತಕ್ಕೆ ತಿರುವುಗಳು ಟ್ರಾನ್ಸ್ ಫಾರ್ಮರ್ ನಲ್ಲಿ ನೀವು ಹೀಗೆ ಮಾಡುತ್ತೀರಿ ಮತ್ತು ∅r ಪ್ರತಿ pole ಕಂಬಕ್ಕೆ ಫಲಿತಾಂಶದ ಗಾಳಿಯ ಅಂತರದ ಫ್ಲಕ್ಸ್ ಆಗಿದೆ ಯಾವುದೇ ಸ್ಲಿಪ್ ನಲ್ಲಿ ರೋಟರ್ frequency ಆವರ್ತನವು sf ಆಗಿರುವುದರಿಂದ ರೋಟರ್ emf SE2 ಗೆ ಬದಲಾಗುತ್ತದೆ ಸ್ಲಿಪ್ ಒಂದು ಆಗಿದ್ದರೆ ರೋಟರ್ ಪ್ರೇರಿತ emf E2 ಆಗಿದೆ ಆದರೆ ಆ ರೋಟರ್ ಚಾಲನೆಯಲ್ಲಿರುವಾಗ ಅದು ಸ್ಲಿಪ್ ಅನ್ನು ಹೊಂದಿರುತ್ತದೆ ಅದು SE2 ಆಗಿರುತ್ತದೆ ಈಗ ರೋಟರ್ ಸರ್ಕ್ಯೂಟ್ ನ ಇಂಪೆಡಾನ್ಸ್ Z2 r2 jX2 ಸ್ಲಿಪ್ 1 ಆಗಿದ್ದಾಗ ಅದು ಸ್ತಬ್ಧವಾಗಿದೇ ಈಗ X 2 ಸ್ಥಿರವಾಗಿ ನಿಂತಿರುವ ರೋಟರ್ ನ leakage reactance ಸೋರಿಕೆ ಪ್ರತಿಕ್ರಿಯೆ ಅಂದರೆ ರೋಟರ್ frequency ಆವರ್ತನ ಸ್ಟಾಟರ್ frequency ಆವರ್ತನ ಆದ್ದರಿಂದ ಅದು f ಆಗಿದೆ ಈಗ ರೋಟರ್ ಸ್ಲಿಪ್ s ನಲ್ಲಿ ಚಲಿಸುತ್ತಿರುವಾಗ ಅದರ frequency ಆವರ್ತನವು sf ಆಗಿರುವಾಗ frequency ಆವರ್ತನವು ಬದಲಾಗುತ್ತಿದೆ ಆದ್ದರಿಂದ ಇದು r2 jsX2 impedance ಗೆ ಅಡ್ಡಿಪಡಿಸುವ ಬದಲಾವಣೆಗಳು frequency ಆವರ್ತನವು sf ಆಗಿರುವುದರಿಂದ ನಮಗೆ X L ω ತಿಳಿದಿದೆ ಆದರೆ ω 2 pi f ನಾವು f ಬದಲಿಗೆ ರೋಟರ್ frequency ಆವರ್ತನವನ್ನು ತೆಗೆದುಕೊಳ್ಳಬೇಕು ಅದು f2 ಆಗಿರುತ್ತದೆ ಆದರೆ f2 sf ಆಗಿರುತ್ತದೆ ಇದನ್ನು 2 pi f2 L ಗೆ ಹಾಕಿ ಆದ್ದರಿಂದ ಇದು 2 pi sfL s X ಆಗಿರುತ್ತದೆ ಇದು ರೋಟರ್ frequency ಆವರ್ತನವಾಗಿದೆ ಇದರಲ್ಲಿ ರೋಟರ್ ಚಲಿಸುತ್ತಿದೆ ನಂತರ ಇದು ಇಂಪೆಡಾನ್ಸ್ r2 j s X 2 r2 resistance ಪ್ರತಿರೋಧವಾಗಿದೆ ಆದರೆ ಈ reactance ಪ್ರತಿಕ್ರಿಯೆಯು frequency ಆವರ್ತನವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ರೋಟರ್ current frequency ಪ್ರವಾಹದ ಆವರ್ತನ induced ಪ್ರೇರಿತ emf ಮತ್ತು reactance ಪ್ರತಿಕ್ರಿಯೆ ಎಲ್ಲವೂ ಸ್ಲಿಪ್ ಗೆ ನೇರ ಅನುಪಾತದಲ್ಲಿ ಬದಲಾಗುತ್ತದೆ ಎಂದು ನೋಡಿದ್ದೇವೆ ಏಕೆಂದರೆ ರೋಟರ್ ತಿರುಗುತ್ತಿರುವಾಗ ಅದರ frequency ಆವರ್ತನ ಬದಲಾಗುತ್ತಿದೆ ಪ್ರೇರಿತ emf ವಿದ್ಯುತ್ ಮತ್ತು reactance ಪ್ರತಿಕ್ರಿಯೆಯೂ ಬದಲಾಗುತ್ತದೆ ಏಕೆಂದರೆ ಇದು frequency ಆವರ್ತನ ಅವಲಂಬಿತವಾಗಿದೆ ಸಾಮಾನ್ಯವಾಗಿ ನಮಗೆ ತಿಳಿದಿದೆ x Lω ರೋಟರ್ ನ ω frequency ಆವರ್ತನ s f ನಂತೆ f2 ಅನ್ನು ಹೊಂದಿರುತ್ತದೆ ಚಿತ್ರ 6 ಸ್ಲಿಪ್ s ನಲ್ಲಿ ರೋಟರ್ ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ ಇದು ರೋಟರ್ ಸರ್ಕ್ಯೂಟ್ ನಲ್ಲಿ ಪ್ರೇರಿತ ವೋಲ್ಟೇಜ್ ಆಗಿದೆ ರೋಟರ್ ಸ್ವತಃ r2 resistance ಪ್ರತಿರೋಧದ ಮತ್ತು s X 2 ರಿಯಾಕ್ಟಿನ್ಸ್ ಮೂಲಕ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದನ್ನು ವೇರಿಯಬಲ್ ಚಿಹ್ನೆಯಿಂದ ನೀಡಲಾಗುತ್ತದೆ ಮತ್ತು ಇದು ಪ್ರಸ್ತುತ I2 ಆಗಿದೆ ಏಕೆಂದರೆ ರೋಟರ್ ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಇದು ಮುಚ್ಚಿದ ಮಾರ್ಗವಾಗಿದೆ ಈಗ ಸರ್ಕ್ಯೂಟ್ ನ ಫೇಸ್ ಆಂಗಲ್ θ2 tan 1s X 2 r2 ಆದ್ದರಿಂದ ಈ θ2 lagging ಹಿಂದುಳಿದಿದೆ E1 ಅನ್ನು E2 ನಿಂದ ವಿಭಜಿಸಿದರೆ ನಾವು ಈ ಸಂಬಂಧವನ್ನು Kw1 Nph1 Kw2 Nph2 N1 N2a ಪಡೆಯುತ್ತೇವೆ ಅಲ್ಲಿ N1 N2 per phase ಪ್ರತಿ ಹಂತಕ್ಕೆ ಪರಿಣಾಮಕಾರಿ ಸ್ಟಾಟರ್ ಮತ್ತು ರೋಟರ್ ತಿರುವುಗಳಾಗಿವೆ ಟ್ರಾನ್ಸ್ ಫಾರ್ಮರ್ ಗಾಗಿ ನಾವು ಮಾಡಿದಂತೆ ನಾವು ಮುಂದೆ equivalent circuit ಸಮಾನ ಸರ್ಕ್ಯೂಟ್ ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತೇವೆ ಸರ್ಕ್ಯೂಟ್ ಮಾದರಿಗಾಗಿ E1 E2 a ಅಲ್ಲಿ a ಅನ್ನು N1 N2 ಮತ್ತು ಪ್ರಸ್ತುತ I2 'I2 1 a ಟ್ರಾನ್ಸ್ ಫಾರ್ಮರ್ ಗಾಗಿ ನಾವು ಮಾಡಿದಂತೆಯೇ ಮತ್ತು E2 ಸ್ತಬ್ಧರೋಟರ್ emf N1 N2 ಸಂಖ್ಯೆ 2 ಟ್ರಾನ್ಸ್ ಫಾರ್ಮರ್ ನಲ್ಲಿರುವಂತೆ ಸ್ಟ್ಯಾಟರ್ current ಪ್ರವಾಹದ magnetizing ಕಾಂತೀಯ ಪ್ರಸ್ತುತ ಘಟಕ Im ಸ್ಟಾಟರ್ ಪ್ರೇರಿತ emf E1 ಅನ್ನು 90o ನಿಂದ ಹಿಂದುಳಿದಿದೆ ಇಂಡಕ್ಷನ್ ಮೋಟರ್ ಕೇವಲ ಟ್ರಾನ್ಸ್ ಫಾರ್ಮರ್ ಅಲ್ಲ ಇದು ವೋಲ್ಟೇಜ್ ಮತ್ತು ಪ್ರಸ್ತುತ ಮಟ್ಟಗಳನ್ನು ಬದಲಾಯಿಸುತ್ತದೆ ಇದು ವಾಸ್ತವಾಂಶಗಳಲ್ಲಿ ಸಾಮಾನ್ಯೀಕೃತ ಟ್ರಾನ್ಸ್ ಫಾರ್ಮರ್ ನಂತೆ ವರ್ತಿಸುತ್ತದೆ ಇದರಲ್ಲಿ frequency ಆವರ್ತನವು slip ಅನುಪಾತದಲ್ಲಿ ರೂಪಾಂತರಗೊಳ್ಳುತ್ತದೆ ರೋಟರ್ ಪ್ರೇರಿತ emf sE2 ಮತ್ತು ರೋಟರ್ ರಿಯಾಕ್ಟಿಯನ್ಸ್ sX2 ಆಗಿದೆ ಈಗ ನಾವು ಟ್ರಾನ್ಸ್ ಫಾರ್ಮರ್ ನಂತಹ ಸಮಾನ ಸರ್ಕ್ಯೂಟ್ ಅನ್ನು ಪಡೆಯುತ್ತೇವೆ ಅದರ core ಪ್ರಮುಖ ನಷ್ಟದ ಘಟಕವನ್ನು ನಿರ್ಲಕ್ಷಿಸಲಾಗಿದೆ ಇದು ಸ್ಟಾಟರ್ ಸೈಡ್ ಮತ್ತು ಟ್ರಾನ್ಸ್ ಫಾರ್ಮರ್ ಪ್ರೈಮರಿ ಸೈಡ್ ನಲ್ಲಿರುವಂತೆ r1 x1 ಕರೆಂಟ್ I1 ಆಗಿದೆ ಇದು ಪ್ರಸ್ತುತ I2 ಇಲ್ಲಿ I1 Im I2' ಮತ್ತು ಇದು ಆದರ್ಶ ಮೋಟರ್ ನ ವೋಲ್ಟೇಜ್ ಆಗಿದೆ ಇದನ್ನು ಆದರ್ಶ ಟ್ರಾನ್ಸ್ ಫಾರ್ಮರ್ ಎಂದು ಪರಿಗಣಿಸಿ frequency ಫ್ರೀಕ್ವೆನ್ಸಿ f ನೊಂದಿಗೆ ಪ್ರಾಥಮಿಕ ಭಾಗದಲ್ಲಿ ವೋಲ್ಟೇಜ್ E1 ಮತ್ತು Pm per phase ಪ್ರತಿ ಹಂತಕ್ಕೆ ಯಾಂತ್ರಿಕ ಶಕ್ತಿಯನ್ನು ಉತ್ಪಾದನೆಯಾಗಿದೆ ಮತ್ತು ಪ್ರತಿ ಹಂತದ ಶಕ್ತಿಯನ್ನು ಪಡೆಯಲು ಅದನ್ನು 3 ರಿಂದ ವಿಂಗಡಿಸಲಾಗಿದೆ ಈ ಅಂಕಿಅಂಶದಿಂದ ರೋಟರ್ ಸರ್ಕ್ಯೂಟ್ frequency ಆವರ್ತನವು f2 sf ಮತ್ತು ರೋಟರ್ ಸರ್ಕ್ಯೂಟ್ ನಲ್ಲಿ ಪ್ರೇರಿತವಾದ ವೋಲ್ಟೇಜ್ ನಾವು ಈಗಷ್ಟೇ ನೋಡಿದ್ದೇವೆ ಇದು sE2 ಇದು r2 sX2 ಮತ್ತು ಇದು ಪ್ರಸ್ತುತ I2' ಆದ್ದರಿಂದ ಮುಂದಿನದು ರೋಟರ್ n ವೇಗದಿಂದ ತಿರುಗುತ್ತದೆ n ನ ತಿರುಗುವಿಕೆಯ ದಿಕ್ಕು ಪ್ರದಕ್ಷಿಣಾಕಾರವಾಗಿದೆ ಮುಂದಿನದು ಈ ವ್ಯುತ್ಪತ್ತಿ ಎಡಗೈ ಭಾಗವು ಹಾಗೆಯೇ ಉಳಿದಿದೆ ರೋಟರ್ ಸೈಡ್ f2 sf ನಲ್ಲಿ ಆವರ್ತನ ಒಂದು ವೇಳೆ E1 ಸ್ಟಾಟರ್ ನಲ್ಲಿ ಪ್ರಚೋದಿತ emf ಆಗಿದ್ದರೆ ಮತ್ತು ಈ ರೋಟರ್ ಸರ್ಕ್ಯೂಟ್ ನಲ್ಲಿ ಪ್ರೇರಿತ emf saE2 sE1ಆಗಿರುತ್ತದೆ ಇಲ್ಲಿ ಪರಿವರ್ತನೆಯ ಅನುಪಾತ1 a a n1n2 ಎಲ್ಲಾ ನಿಯತಾಂಕಗಳನ್ನು ಇಲ್ಲಿ ಉಲ್ಲೇಖ ಪರಿವರ್ತನೆ ಅನುಪಾತದೊಂದಿಗೆ ವರ್ಗಾಯಿಸಲಾಗುತ್ತದೆ ರೋಟರ್ ಸೈಡ್ ಗೆ ಈ ರೂಪಾಂತರವನ್ನು ತೋರಿಸಲಾಗಿದೆ ಇದು ಟ್ರಾನ್ಸ್ ಫಾರ್ಮರ್ ಗೆ ಬಹುತೇಕ ಹೋಲುತ್ತದೆ r2' a2r2 sX2' s a2X2 ಮತ್ತು ಈ ಬದಿಯಲ್ಲಿ ಪ್ರಸ್ತುತ I2' I2'I2 1a ಆದ್ದರಿಂದ I22 I2 a ಪರಿವರ್ತನೆ ಅನುಪಾತವು a1 I2' I2 a ಮತ್ತು ಈ saE2 sE1 ಈ ಅನುಪಾತ 11 ಆಗಿದೆ ಇದು ಟ್ರಾನ್ಸ್ ಫಾರ್ಮರ್ ನಂತೆ ಇರುವ ಕಾರಣ ನಾವು ಇದನ್ನು ಪಡೆದಿಲ್ಲ ನಾವು ಇದನ್ನು ನಂತರ ಪಡೆಯುತ್ತೇವೆ ಮುಂದೆ ಬಲಭಾಗದಲ್ಲಿ ಎಲ್ಲಾ ನಿಯತಾಂಕಗಳನ್ನು s ನಿಂದ ವಿಭಜಿಸಿ ಈಗ ರೂಪಾಂತರ ಅನುಪಾತವು 11 ಆಗಿದೆ ನಂತರ ಇದು E1 ಆಗುತ್ತದೆ ರೋಟರ್ ರಿಯಾಕ್ಟಿನ್ಸ್ X 2'ಆಗುತ್ತದೆ ಮತ್ತು ರೋಟರ್ ಪ್ರತಿರೋಧವು r2' s ಆಗಿರುತ್ತದೆ ರೋಟರ್ ಸೈಡ್ ನಿಯತಾಂಕಗಳೆಂದರೆ X2' r2's ಗಳು ರೋಟರ್ ನಲ್ಲಿರುವ emf E1 ಆಗಿದೆ ಪರಿವರ್ತನೆಯನ್ನು ಇಲ್ಲಿ ತೋರಿಸಲಾಗಿಲ್ಲ ಅದು 11 ಆಗಿದೆ ಇದು ಫ್ರೀಕ್ವೆನ್ಸಿ f ರೋಟರ್ ಸೈಡ್ ಏಕೆಂದರೆ ಎಲ್ಲವನ್ನೂ ಸಮಾನ ಸ್ಟಾಟರ್ ಸೈಡ್ ಆಗಿ ತಯಾರಿಸಲಾಗುತ್ತದೆ ಎಲ್ಲಾ ನಿಯತಾಂಕಗಳನ್ನು s ನಿಂದ ವಿಂಗಡಿಸಲಾಗಿದೆ ಆದರೆ ತತ್ಸಮಾನ ಸರ್ಕ್ಯೂಟ್ ನಿಂದ f2 sf ಈಗ ಇದು ಪರಿವರ್ತನೆಯಿಂದಾಗಿ f ಆಗಿದೆ ಮತ್ತು ಇದು E1 ಇದನ್ನು ನಾವು ಮಾಡಿದ್ದೇವೆ ಮುಂದೆ ನಾವು ಟ್ರಾನ್ಸ್ ಫಾರ್ಮರ್ ನಂತೆ ರೋಟರ್ ಸಮಾನ ನಿಯತಾಂಕಗಳನ್ನು ಸ್ಟಾಟರ್ ಗೆ ತರುತ್ತೇವೆ ನಾವು ಅದನ್ನು ಸ್ಟಾಟರ್ ಬದಿಗೆ ತರುತ್ತಿದ್ದಂತೆ X2ಮತ್ತು r2' ಗಳು ರೋಟರ್ ನಿಯತಾಂಕಗಳಾಗಿವೆ ಮತ್ತು ಸರ್ಕ್ಯೂಟ್ ಮುಚ್ಚಲ್ಪಟ್ಟಿದೆ ಇದು ಇಂಡಕ್ಷನ್ ಮಷಿನ್ ಸಮಾನ ಸರ್ಕ್ಯೂಟ್ ಆದರೆ ಇಲ್ಲಿ rc ಯನ್ನು ತೋರಿಸಲಾಗಿಲ್ಲ ನಾವು ಅದನ್ನು ನಂತರ ತೋರಿಸುತ್ತೇವೆ ಈಗ ನಾವು ಟ್ರಾನ್ಸ್ ಫಾರ್ಮರ್ ನಂತಹ ಕೋರ್ ಲಾಸ್ ಕಾಂಪೊನೆಂಟ್ ಸೇರಿಸಿದರೆ ನಂತರ ಈ ಶಾಖೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅದನ್ನು ಹೇಗೆ ತೆಗೆದುಕೊಳ್ಳಲಾಗುತ್ತದೆ ಎಂಬುದನ್ನು ವಿವರಿಸುತ್ತೇವೆ ಇಂಡಕ್ಷನ್ ಮೋಟರ್ ಗೆ ಸಮಾನವಾದ ಸರ್ಕ್ಯೂಟ್ ಅನ್ನು ನಾವು ಈ ರೀತಿ ಅಭಿವೃದ್ಧಿಪಡಿಸುತ್ತೇವೆ ಇಂಡಕ್ಷನ್ ಮೋಟರ್ ನ ಸರ್ಕ್ಯೂಟ್ ಮಾದರಿಯನ್ನು ಈಗ per phase ಪ್ರತಿ ಹಂತದ ಆಧಾರದ ಮೇಲೆ ಚಿತ್ರ 7a ನಲ್ಲಿ ತೋರಿಸಿರುವಂತೆ ನಾವು ಬರೆಯಬಹುದು ಈಗ ನಾವು ಚರ್ಚಿಸಿದ ಎಲ್ಲಾ ವಿಷಯಗಳು ಇಲ್ಲಿ ಬರೆಯಲಾಗಿದೆ ಅದರ ಮೂಲಕ ಹೋಗಿ ಈ ವ್ಯುತ್ಪತ್ತಿಯನ್ನು ನೋಡಿ I2 sE2 r2 j SX 2 ರೋಟರ್ ಸರ್ಕ್ಯೂಟ್ ರೇಖಾಚಿತ್ರ ದಿಂದ 7 a ಸಂಖ್ಯಾತ್ಮಕ ಮತ್ತು ಭಾಗಾಕಾರ ಎರಡಕ್ಕೂ ಒಂದು ಗುಣಿಸಿ ಮತ್ತು ವಿಭಜಿಸಿ ಆದ್ದರಿಂದ ಇದು saE2 a r2 j s aX2 ನಮಗೆ I2a I2' ತಿಳಿದಿದೆ ಆದ್ದರಿಂದ ಮತ್ತೆ a ಗುಣಿಸಿ ನಾವು SE2 a2r2 jsa2X 2 ಪಡೆಯುತ್ತೇವೆ saE2 ಅನ್ನು sE1 ಎಂದು ಬರೆಯಬಹುದು ಏಕೆಂದರೆ E 1 E2 a ಆದ್ದರಿಂದ ಅದು SE1 a2r2 jsa2X 2 Z2 a2 r2 j s a2 X 2 ಅಂದರೆ is r2' j S X 2' r2' a2 r2 ಮತ್ತು X 2 ' a2 X 2 ಇಲ್ಲಿ ಪಡೆದ ನಿಯತಾಂಕಗಳು ಹಿಂದಿನ ಸ್ಲೈಡ್ ಗಳಲ್ಲಿ ಬರೆಯಲಾದ ಸಮಾನ ಸರ್ಕ್ಯೂಟ್ ನ ಘಟಕಗಳಾಗಿವೆ ನಾವು ಹೇಗೆ saE2 sE1 ಅನ್ನು ಪಡೆದಿದ್ದೇವೆ ಎಂಬುದನ್ನು ನೀವು ಗಮನಿಸುತ್ತೀರಿ ಅದಕ್ಕಾಗಿಯೇ ಇಲ್ಲಿ ನಾವು sE1ಬರೆದಿದ್ದೇವೆ ಇದು ಇಂಡಕ್ಷನ್ ಯಂತ್ರದ ಸಮಾನ ಸರ್ಕ್ಯೂಟ್ ನಿಯತಾಂಕವಾಗಿದೆ ನಾವು ಟ್ರಾನ್ಸ್ ಫಾರ್ಮರ್ ಸಂಖ್ಯಾತ್ಮಕಕ್ಕಾಗಿ ಮಾಡಿದಂತೆ ಇಲ್ಲಿ ನಾವು I2' SE1 r2' j S X 2' ಅನ್ನು ವ್ಯಾಖ್ಯಾನಿಸುತ್ತೇವೆ ಈಗ ಸಂಖ್ಯಾತ್ಮಕ ಮತ್ತು ಭಾಗಾಕಾರವನ್ನು s ನಿಂದ ವಿಭಜಿಸುತ್ತೇವೆ ಆದ್ದರಿಂದ I2' E1 r2' j X2' ಎಲ್ಲವೂ ಈಗ ಸ್ಟಾಟರ್ ಬದಿಗೆ ರೂಪಾಂತರಗೊಳ್ಳುತ್ತಿದೆ ಈ ಸರಳ ಟ್ರಿಕ್ ರೋಟರ್ ಸರ್ಕ್ಯೂಟ್ ಅನ್ನು ಸ್ಟಾಟರ್ frequency ಆವರ್ತನಕ್ಕೆ ಸೂಚಿಸುತ್ತದೆ ಈ ಹಿಂದೆ ಈ ಸರ್ಕ್ಯೂಟ್ ಸ್ಟಾಟರ್ ಆವರ್ತನವನ್ನು ಉಲ್ಲೇಖಿಸುವುದು f ಆಗಿದೆ ಮತ್ತು ರೋಟರ್ ಆವರ್ತನವು sf ಆಗಿದೆ ರೂಪಾಂತರಕ್ಕಾಗಿ s ನಿಂದ ಭಾಗಿಸಿದ ನಂತರ ಈಗ ಸ್ಟಾಟರ್ frequency ಆವರ್ತನವು f ಆಗಿದೆ ಮತ್ತು ರೋಟರ್ ನ frequency ಆವರ್ತನವು f ಆಗಿದೆ ಎರಡೂ frequency ಆವರ್ತನಗಳು f ಇದು ನಮ್ಮ ಸರಳ ಟ್ರಿಕ್ ಆಗಿದೆ ಆದ್ದರಿಂದ ಇದು I2' ಆದ್ದರಿಂದ ಈ ಸರಳ ಟ್ರಿಕ್ ರೋಟರ್ ಸರ್ಕ್ಯೂಟ್ ಅನ್ನು ಸ್ಟಾಟರ್ ಆವರ್ತನಕ್ಕೆ ಸೂಚಿಸುತ್ತದೆ r2'ಅನ್ನು r2 's ನಿಂದ ಪ್ರತ್ಯೇಕ ಘಟಕವಾಗಿ ರೋಟರ್ copper loss ತಾಮ್ರದ ನಷ್ಟವನ್ನು ಬದಲಾಯಿಸಲು ಬೇರ್ಪಡಿಸಿದರೆ ಸರ್ಕ್ಯೂಟ್ ಮಾದರಿಯನ್ನು ಚಿತ್ರ 8a ನಲ್ಲಿ ತೋರಿಸಲಾಗಿದೆ ಇದರಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್ ವಿದ್ಯುತ್ ರೂಪದಲ್ಲಿ ಯಾಂತ್ರಿಕ ಔಟ್ಪುಟ್ ಅನ್ನು ಪ್ರತಿನಿಧಿಸುತ್ತದೆ ಅಂದರೆ ಈ ಪ್ರತಿರೋಧಕ್ಕಾಗಿ r2' s ಸ್ಟಾಟರ್ resistance ಪ್ರತಿರೋಧ ಇದು ಮೂಲತಃ r2' ನಾವು r2' ಅನ್ನು ಕಳೆಯುತ್ತೇವೆ ನಂತರ r2' ಅನ್ನು ಸೇರಿಸಿ ಇದನ್ನು r2' r2' 1s 1 ಎಂದು ಬರೆಯಬಹುದು ಸಾಮಾನ್ಯವೆಂದು r2' ತೆಗೆದುಕೊಂಡ ಈ ರೇಖಾಚಿತ್ರ ನಾವು ಪುಸ್ತಕದಿಂದ ತೆಗೆದುಕೊಂಡಿದ್ದೇವೆ ಆದರೆ ನಾವು ಎಲ್ಲಾ ನಿಯತಾಂಕಗಳನ್ನು ಸಣ್ಣ ಅಕ್ಷರದಲ್ಲಿ ಪ್ರತಿನಿಧಿಸಿದ್ದೇವೆ ಆದ್ದರಿಂದ ಮೂಲತಃ R2' r2' X2' x2' R1 r1 X1 x1 ಮತ್ತು X m xm ಮತ್ತು ಇದು r ಇದು ಪ್ರಸ್ತುತ I0 ಅದೇ ರೀತಿ Ri ri ಇದನ್ನು ಪ್ರತ್ಯೇಕವಾಗಿ ರೋಟರ್ ಸರ್ಕ್ಯೂಟ್ ಎಂದು ನೋಡಿದಾಗ ಇದು ರೋಟರ್ ರಿಯಾಕ್ಷನ್ ಆಗಿದೆ ಮತ್ತು ಇದು resistance ಪ್ರತಿರೋಧವಾಗಿದೆ ಮತ್ತು ಯಾಂತ್ರಿಕ ಶಕ್ತಿಯ ಔಟ್ಪುಟ್ ಆಗಿದೆ ಏಕೆಂದರೆ r2' s s ಬದಲಾಗುತ್ತದೆ ಇದು ಸ್ಲಿಪ್ ಆಗಿದೆ r2' ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಮೂಲಕ r2' 1s 1 ಇದು ಯಾಂತ್ರಿಕ ಶಕ್ತಿ ಉತ್ಪಾದನೆ ಒಟ್ಟು ವಿದ್ಯುತ್ ಉತ್ಪಾದನೆ ಇದರ ಬಗ್ಗೆ ನಾವು ನಂತರ ನೋಡುತ್ತೇವೆ ಆದ್ದರಿಂದ ಈ ಸರ್ಕ್ಯೂಟ್ ನಲ್ಲಿ r2's ಅನ್ನು ಎರಡು ಭಾಗಗಳಾಗಿ ವಿಭಜಿಸಬಹುದು ಈ ಸರ್ಕ್ಯೂಟ್ ನಲ್ಲಿ ಮತ್ತೊಮ್ಮೆ ನಾನು ನಿಮಗೆ ಹೇಳುತ್ತಿದ್ದೇನೆ r2's ಎರಡು ಭಾಗಗಳಾಗಿ ಬರೆಯಬಹುದು r2' r2' 1s - 1 r2' ಅನ್ನು ಸೇರಿಸುವ ಮೂಲಕ ಮತ್ತು r2' ಅನ್ನು ಕಳೆಯುವ ಮೂಲಕ ಈ ಭಾಗವನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು ಇದು ಪ್ರತ್ಯೇಕಿಸಿದಂತೆ ರೋಟರ್ ರೆಸಿಸ್ಟೆನ್ಸ್ r2' ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಈ r2' 1s - 1 ಯಾಂತ್ರಿಕ ಔಟ್ಪುಟ್ ಆಗಿ ಪ್ರತಿನಿಧಿಸುತ್ತದೆ ಈ ಚಿತ್ರ 8ಎ ಯಿಂದ ಅನೇಕ ಅರ್ಥಗಳು ಹುಟ್ಟಿಕೊಂಡಿವೆ ನೀವು ಇವೆರಡನ್ನು ಸೇರಿಸಿದರೆ ಅದು ಮತ್ತೆ r2' s ಆಗುತ್ತದೆ ಪರ್ಯಾಯವಾಗಿ ರೇಖಾಚಿತ್ರ 8ಬಿಯ ಸರ್ಕ್ಯೂಟ್ ಮಾದರಿಯನ್ನು ಬಳಸಬಹುದು Ri ಘಟಕವನ್ನು ನಿರ್ಲಕ್ಷಿಸುವ ಮೂಲಕ ಆದ್ದರಿಂದ ಸರ್ಕ್ಯೂಟ್ ಈ ರೀತಿ ಕಾಣಿಸಿಕೊಳ್ಳುತ್ತದೆ ಇದು ರೋಟರ್ ರಿಯಾಕ್ಟಿನ್ಸ್ x2' ಆದರೆ ಈ ರೇಖಾಚಿತ್ರದಲ್ಲಿ r2' ಕಾಣೆಯಾಗಿದೆ ಇದು ಮುದ್ರಣ ತಪ್ಪು ಆದ್ದರಿಂದ ಇದು r2'1s 1 ಆಗಿದೆ ಮತ್ತು ಇದರಿಂದ ಕೋರ್ ಲಾಸ್ ಕಾಂಪೊನೆಂಟ್ ಅನ್ನು ಕಳೆಯಬೇಕು ಇಲ್ಲಿ ಎಲ್ಲಾ ಕೋರ್ ಲಾಸ್ ಬ್ರಾಂಚ್ ಅನ್ನು ತೆಗೆದುಹಾಕಲಾಗಿದೆ ಇದನ್ನು ಹೀಗೆ ಸರಳೀಕರಿಸಲಾಗುತ್ತದೆ ಇದು ರೇಖಾಚಿತ್ರ 7ಗೆ ಅನುರೂಪವಾಗಿದೆ ಅಲ್ಲಿ iron loss ಕಬ್ಬಿಣದ ನಷ್ಟ ಪ್ರತಿರೋಧದಲ್ಲಿ Ri ಯನ್ನು ಬಿಟ್ಟುಬಿಡಲಾಗುತ್ತದೆ ಮತ್ತು ಈ ನಷ್ಟವನ್ನು ಒಟ್ಟು ಯಾಂತ್ರಿಕ ಉತ್ಪಾದನೆಯಿಂದ ಕಳೆಯಲಾಗುತ್ತದೆ ಅಂದರೆ r2' 1s - 1 ಹೀರಿಕೊಳ್ಳಲಾದ ಶಕ್ತಿ ಇದು ಇಂಡಕ್ಷನ್ ಯಂತ್ರದಲ್ಲಿ ಸ್ಲಿಪ್ ನ ಸಾಮಾನ್ಯ ಶ್ರೇಣಿಯಲ್ಲಿ ಸಾಕಷ್ಟು ಸ್ವೀಕಾರಾರ್ಹವಾದ ಕೆಲವು ಅಂದಾಜುಗಳಿಗೆ ಸಮವಾಗಿದೆ ಇಲ್ಲಿ ಗಮನಿಸಬಹುದು r2' 1 s - 1 ನಲ್ಲಿ ವಿಸರ್ಜಿಸಲಾದ ಶಕ್ತಿಯು ರೇಖಾಚಿತ್ರದಿಂದ 8 ಬಿ core loss ಪ್ರಮುಖ ನಷ್ಟ ವನ್ನು ಒಳಗೊಂಡಿದೆ ಇದನ್ನು ಒಟ್ಟು ಯಾಂತ್ರಿಕ ಶಕ್ತಿಯನ್ನು ಪಡೆಯಲು ಅದರಿಂದ ಕಳೆಯಬೇಕು ಯಾವಾಗ ನಾವು ಸಂಖ್ಯಾತ್ಮಕವನ್ನು ಮಾಡುತ್ತೇವೆ ಆದ್ದರಿಂದ ಕೆಲವು ಸಂಖ್ಯಾತ್ಮಕವನ್ನು ಪರಿಹರಿಸಲಾಗುತ್ತದೆ ನಿವ್ವಳ ಯಾಂತ್ರಿಕ ಶಕ್ತಿಯ ಉತ್ಪಾದನೆಯನ್ನು ಪಡೆಯಲು air ಗಾಳಿ ಮತ್ತು friction ಘರ್ಷಣೆ ನಷ್ಟವನ್ನು ಅದರಿಂದ ಮತ್ತಷ್ಟು ಕಳೆಯಬೇಕು Core loss ಪ್ರಮುಖ ನಷ್ಟ windage ಗಾಳಿ ಮತ್ತು friction loss ಘರ್ಷಣೆ ನಷ್ಟ ಒಟ್ಟಿಗೆ rotational loss ತಿರುಗುವ ನಷ್ಟ ಎಂದು ಕರೆಯಲಾಗುತ್ತದೆ ಅದು ಒಟ್ಟು ನಷ್ಟದ ಕೆಲವು ಪ್ರತಿಶತವಾಗಿರುತ್ತದೆ ಮೋಟರ್ ಚಾಲನೆಯಲ್ಲಿರುವಾಗ ಈ ಎರಡೂ ನಷ್ಟಗಳು ಸಂಭವಿಸುವುದರಿಂದ ಕೋರ್ ಲಾಸ್ ವಿಂಡೇಜ್ ಮತ್ತು ಘರ್ಷಣೆ ನಷ್ಟವನ್ನು ಒಟ್ಟಿಗೆ ರೊಟೇಶನ್ ನಷ್ಟವಾಗಿ ಒಟ್ಟುಗೂಡಿಸಲಾಗಿದೆ ಆದ್ದರಿಂದ ಇಂಡಕ್ಷನ್ ಮೋಟರ್ ನಲ್ಲಿ ತಿರುಗುವ ನಷ್ಟವು ಗಣನೀಯವಾಗಿ ಸ್ಥಿರವಾಗಿದೆ ಸ್ಥಿರವಾದ ಅನ್ವಯಿಕ ವೋಲ್ಟೇಜ್ ಮತ್ತು ಮೋಟರ್ ವೇಗದಲ್ಲಿ ಯಾವುದೇ ಲೋಡ್ ನಿಂದ ಪೂರ್ಣ ಲೋಡ್ ಗೆ ಬಹಳ ಕಡಿಮೆ ಬದಲಾಗುತ್ತದೆ ಪೂರ್ಣ ಲೋಡ್ ನಿಂದ no ಲೋಡ್ ಗೆ ಹೆಚ್ಚಿನ ಬದಲಾವಣೆ ಇಲ್ಲ ಕೇವಲ ವಿಷಯವೆಂದರೆ ಸಂಖ್ಯಾತ್ಮಕನ್ನ ಪರಿಹರಿಸಲು ನಿವ್ವಳ ಯಾಂತ್ರಿಕ ಶಕ್ತಿ ಶಾಫ್ಟ್ ಪವರ್ ಇದನ್ನು ನಾವು ನೆನಪಿನಲ್ಲಿಡಬೇಕು ಶಾಫ್ಟ್ ಪವರ್ ಎಂದರೆ ನಿವ್ವಳ ಯಾಂತ್ರಿಕ ಶಕ್ತಿ ಮತ್ತೊಂದು ವಿಷಯವೆಂದರೆ ಅಂದಾಜು ಸಮಾನ ಸರ್ಕ್ಯೂಟ್ ಮಾದರಿ ಇದನ್ನು ಹೀಗೆ ತೋರಿಸಲಾಗಿದೆ ಈ ಎಲ್ಲಾ ಶಾಖೆಯ ನಿಯತಾಂಕಗಳನ್ನು ಎಡಬದಿಗೆ ಸಂಯೋಜಿಸಲಾಗುತ್ತದೆ ಆದರೆ ಈ ರೀತಿಯ ವಿಶ್ಲೇಷಣೆಯು ತಪ್ಪು ಫಲಿತಾಂಶವನ್ನು ನೀಡುತ್ತದೆ ಏಕೆಂದರೆ ಟ್ರಾನ್ಸ್ ಫಾರ್ಮರ್ I0 ತುಂಬಾ ಚಿಕ್ಕದಾಗಿದೆ ಆದರೆ ಇಂಡಕ್ಷನ್ ಮೋಟರ್ ನಲ್ಲಿ ಇದು I ನ 30 ರಿಂದ 50 ಆಗಿರುತ್ತದೆ ಆದ್ದರಿಂದ ಸರಳ ಸರ್ಕ್ಯೂಟ್ ಗಾಗಿ ಈ ರೀತಿಯ ಲೆಕ್ಕಾಚಾರ ಫಲಿತಾಂಶವು ನಿಖರವಾಗಿರುವುದಿಲ್ಲ ಏಕೆಂದರೆ ಈ I0 ಇಂಡಕ್ಷನ್ ಯಂತ್ರಕ್ಕೆ ತುಂಬಾ ಹೆಚ್ಚಾಗಿರುತ್ತದೆ ಈ ಅಂದಾಜು ಇಲ್ಲಿ ಬರೆಯಲಾಗಿದೆ ಅದನ್ನು ಉಲ್ಲೇಖಿಸಿ ಟ್ರಾನ್ಸ್ ಫಾರ್ಮರ್ ಗೆ ಹೋಲಿಸಿದರೆ ಇಂಡಕ್ಷನ್ ಮೋಟರ್ ನಲ್ಲಿ ಪ್ರಾಥಮಿಕ leakage reactance ಸೋರಿಕೆ ಪ್ರತಿಕ್ರಿಯೆಯೂ ಅಗತ್ಯವಾಗಿ ಹೆಚ್ಚಾಗಿದೆ ಆದ್ದರಿಂದ ಪ್ರಾಥಮಿಕ reactance ಪ್ರತಿಕ್ರಿಯೆಯಲ್ಲಿ ವೋಲ್ಟೇಜ್ ಕುಸಿತವನ್ನು ನಿರ್ಲಕ್ಷಿಸುವುದು ಸಾಕಷ್ಟು ಸಮರ್ಥನೀಯವಲ್ಲ ಏಕೆಂದರೆ ಇಂಡಕ್ಷನ್ ಯಂತ್ರ ಸಂಖ್ಯಾತ್ಮಕವನ್ನು ಪರಿಹರಿಸುವಾಗ ನಾವು ನಿಖರವಾದ ಮಾದರಿಯನ್ನು ಪರಿಗಣಿಸಬೇಕು ಆದ್ದರಿಂದ ಈ ಮಾದರಿಯಿಂದ ಪಡೆದ ಫಲಿತಾಂಶವು ಗಣನೀಯವಾಗಿ ಕಡಿಮೆ ನಿಖರವಾಗಿದೆ ಮತ್ತು ಮ್ಯಾಗ್ನೆಟೈಸಿಂಗ್ ಷಂಟ್ ಶಾಖೆಯು ಪ್ರಸ್ತುತ I0 ಅನ್ನು ಸುಮಾರು 90 ಡಿಗ್ರಿ ಹಿಂದುಳಿದಿದೆ ಮೋಟರ್ ಪೂರ್ಣ ಲೋಡ್ ನಲ್ಲಿ ಕಾರ್ಯನಿರ್ವಹಿಸುವ ಪವರ್ ಫ್ಯಾಕ್ಟರ್ ಸುಮಾರು 0 8 ಲೈಟ್ ಲೋಡ್ I2' ಚಿಕ್ಕದಾಗಿದೆ ಮಷಿನ್ ಪವರ್ ಫ್ಯಾಕ್ಟರ್ ತುಂಬಾ ಕಡಿಮೆ magnetic circuit ಕಾಂತೀಯ ಮಂಡಲದಲ್ಲಿ ಗಾಳಿಯ ಅಂತರವಿರುವುದರಿಂದ ಇದು ಇಂಡಕ್ಷನ್ ಮೋಟರ್ ನ ಅಂತರ್ಗತ ಸಮಸ್ಯೆಯಾಗಿದೆ ಮತ್ತು ವಾಸ್ತವವೆಂದರೆ excitation current ಉದ್ಗಾರ ಪ್ರವಾಹವನ್ನು ಮುಖ್ಯಭಾಗದಿಂದ ತೆಗೆದುಕೊಳ್ಳಬೇಕು ಅದು ಸ್ಟಾಟರ್ ಬದಿಯಾಗಿದೆ